ಶುಭೋದಯ ಈಗ ನಾವು ಮತ್ತೊಂದು ಪ್ರಮುಖ ವಿಧದ ಕಾಸ್ಟ್ ಎಸ್ಟಿಮೇಶನ್ ಟೆಕ್ನಿಕ್ ಅನ್ನು ನೋಡೋಣ COCOMOನ ಮತ್ತೊಂದು ಬದಲಾವಣೆ ನಾವು ಅದನ್ನು COCOMO II ಎಂದು ಕರೆಯುತ್ತೇವೆ ಆದ್ದರಿಂದ ಎಲ್ಲೋ ನೀವು ಅದನ್ನು COCOMO ರೋಮನ್ ಅಕ್ಷರಗಳು II ಎಂದು ಕಾಣುವಿರಿ ಎಲ್ಲೋ ಕೆಲವು ಪುಸ್ತಕಗಳಲ್ಲಿ ಅವರು COCOMO ಅನ್ನು COCOMO 2 ಎಂದು ಬರೆದಿದ್ದಾರೆ ಆದ್ದರಿಂದ ಅದು ಯಾವುದೇ ಸಮಸ್ಯೆಯಾಗುವುದಿಲ್ಲ ಆದ್ದರಿಂದ COCOMO II 1980 ರ ದಶಕದ ಆರಂಭದಲ್ಲಿ COCOMO ಎಸ್ಟಿಮೇಟ್ ಮೋಡೆಲ್ ಅನ್ನು ಪ್ರಸ್ತಾಪಿಸಿದ ಸಮಯದಿಂದ ನೀವು ನೋಡುತ್ತೀರಿ ನಂತರ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪಾರಡೈಗಮ್ ಮತ್ತು ಅಭಿವೃದ್ಧಿ ಪ್ರೊಜೆಕ್ಟ್ಗಳ ಗುಣಲಕ್ಷಣಗಳು ದೊಡ್ಡ ಬದಲಾವಣೆಗೆ ಒಳಗಾಯಿತು ಇಂದಿನ ಸಾಫ್ಟ್ವೇರ್ ಪ್ರಾಜೆಕ್ಟ್ಗಳು ಗಾತ್ರದಲ್ಲಿ ಹೆಚ್ಚು ದೊಡ್ಡದಾಗಿದೆ ಮತ್ತು ಅವುಗಳು ಹೊಸ ಪ್ರೋಡಾಕ್ಟ್ಗಳನ್ನು ಅಭಿವೃದ್ಧಿಪಡಿಸಲು ಅಸ್ತಿತ್ವದಲ್ಲಿರುವ ಸಾಫ್ಟ್ವೇರ್ ಕಂಪೋನೆಂಟ್ಗಳನ್ನು ಮರುಬಳಕೆ ಮಾಡುತ್ತವೆ ಆದ್ದರಿಂದ ಅದೇ ರೀತಿಯ ಇತರ ಹೊಸ ಟೆಕ್ನಿಕ್ಗಳಾದ ರಿವರ್ಸ್ ಇಂಜಿನಿಯರಿಂಗ್ ಆ ಎಲ್ಲಾ ವಿಷಯಗಳನ್ನು ರಿಇಂಜಿನಿಯರಿಂಗ್ ಸ್ವಯಂಚಾಲಿತ ಉಪಕರಣಗಳ ಬಳಕೆಯನ್ನು ಹೊಂದಿವೆ ಇತ್ಯಾದಿ ಕೇಸ್ ಟೂಲ್ಸ್ಗಳು ಬರುತ್ತವೆ ಆದ್ದರಿಂದ ಕಾಸ್ಟ್ ಅನ್ನು ಎಸ್ಟಿಮೇಟ್ ಮಾಡುವಾಗ ಅವುಗಳನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ COCOMO COCOMO ನ ಆರಂಭಿಕ ಆವೃತ್ತಿಯನ್ನು ವಿಸ್ತರಿಸಲಾಗಿದೆ ಮತ್ತು ಅದನ್ನು COCOMO II ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಕಂಪೋನೆಂಟ್ ಬೇಸ್ಡ್ ಸಾಫ್ಟ್ವೇರ್ ಡೆವಲ್ಮೆಂಟ್ ಮತ್ತು ಸರ್ವೀಸ್ ಒರಿಯೆಂಟೆಡ್ ಆರ್ಕಿಟೆಕ್ಚರ್ ಗಳ ಸಂದರ್ಭದಲ್ಲಿ ಅವು ಜನಪ್ರಿಯವಾಗಿವೆ ಕಂಪೋನೆಂಟ್ ಬೇಸ್ಡ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ಅಥವಾ SOA ಬೇಸ್ಡ್ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಲು ನಾವು ಎಫರ್ಟ್ ಅಥವಾ ಕಾಸ್ಟ್ ಅನ್ನು ಹೇಗೆ ಅಂದಾಜು ಮಾಡಬಹುದು ನಿಮ್ಮ RAD ಸ್ಕ್ರಮ್ ಅಥವಾ ತೀವ್ರ ಪ್ರೋಗ್ರಾಮಿಂಗ್ ಇತ್ಯಾದಿಗಳಂತಹ ಹೊಸ ಲೈಫ್ ಸೈಕಲ್ ಮೋಡೆಲ್ಗಳಿವೆ ಕಾಂಪೊನೆಂಟ್ ಬೇಸ್ಡ್ ಸಾಫ್ಟ್ವೇರ್ಗಾಗಿ ವೆಬ್ ಬೇಸ್ಡ್ ಅಪ್ಲಿಕೇಶನ್ಗಳಿಗಾಗಿ ಹೊಸ ಡೆವಲ್ಮೆಂಟ್ ಮೋಡೆಲ್ಗಳನ್ನು ನಿಯೋಜಿಸಲಾಗುತ್ತಿದೆ ಆದ್ದರಿಂದ ಎಫರ್ಟ್ ಕಾಸ್ಟ್ ಅನ್ನು ಮತ್ತು ವೆಚ್ಚವನ್ನು ಅಂದಾಜು ಮಾಡುವಾಗ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು 1900 1980 ರ ದಶಕದಲ್ಲಿ ಯಾವುದೇ ಪ್ರೋಗ್ರಾಂ ವಿರಳವಾಗಿ ಸಂವಾದಾತ್ಮಕವಾಗಿತ್ತು ಆದರೆ ಈಗ ನೀವು ನೋಡುತ್ತೀರಿ ಏಕೆಂದರೆ ಗ್ರಾಫಿಕಲ್ ಯೂಸರ್ GUI ಗಳಾಗಿದ್ದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳುಬಹುತೇಕ ಅಸ್ತಿತ್ವದಲ್ಲಿಲ್ಲ ಆದರೆ ಈಗ ನೀವು GUI ಇಲ್ಲದೆ ಯಾವುದೇ ಪ್ರೋಗ್ರಾಂ ಅನ್ನು ನೋಡಿದ್ದೀರಾ ಅದು ಯಾವುದೇ ಪ್ರಯೋಜನವಿಲ್ಲ ಯಾರೂ ಅದನ್ನು ಬಳಸುವುದಿಲ್ಲ ಆದ್ದರಿಂದ ಎಫರ್ಟ್ ಕಾಸ್ಟ್ ಇತ್ಯಾದಿಗಳನ್ನು ಅಂದಾಜು ಮಾಡುವಾಗ GUI ಗಳ ಅಭಿವೃದ್ಧಿಯನ್ನು ಹೇಗೆ ಗಣನೆಗೆ ತೆಗೆದುಕೊಳ್ಳಬೇಕು ಎಂಬುದು ತುಂಬಾ ಮುಖ್ಯವಾಗಿದೆ ಮತ್ತೊಂದೆಡೆ ಇಂದಿನ ಸಾಫ್ಟ್ವೇರ್ ಪ್ರೊಡ್ಯಕ್ಟ್ಗಳು ಹೆಚ್ಚು ಸಂವಾದಾತ್ಮಕವಾಗಿವೆ ಅವು ವಿಸ್ತಾರವಾದ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳನ್ನು ಬೆಂಬಲಿಸುತ್ತವೆ ಆದ್ದರಿಂದ ಎಫರ್ಟ್ ಮತ್ತು ಕಾಸ್ಟ್ ಅನ್ನು ಅಂದಾಜು ಮಾಡುವಾಗ ಅವುಗಳನ್ನು ಪರಿಗಣಿಸಬೇಕು GUI ಭಾಗವನ್ನು ಅಭಿವೃದ್ಧಿಪಡಿಸಲು ವ್ಯಯಿಸಲಾದ ಎಫರ್ಟ್ ಸಾಫ್ಟ್ವೇರ್ನ ವಾಸ್ತವಿಕ ಕಾರ್ಯವನ್ನು ಅಭಿವೃದ್ಧಿಪಡಿಸಲು ವ್ಯಯಿಸಲಾದ ಶ್ರಮದಷ್ಟಿದೆ ನೋಡಿ ಸುಮಾರು 50 ಪ್ರತಿಶತದಷ್ಟು ಎಫರ್ಟ್ ಅನ್ನು GUI ಭಾಗವನ್ನು ಅಭಿವೃದ್ಧಿಪಡಿಸಲು ಖರ್ಚು ಮಾಡಲಾಗಿದೆ ಆದ್ದರಿಂದ ನಿರ್ಲಕ್ಷಿಸಲಾಗುವುದಿಲ್ಲ ಆದ್ದರಿಂದ GUI ಭಾಗವನ್ನು ಅಭಿವೃದ್ಧಿಪಡಿಸಲು ವ್ಯಯಿಸಲಾದ ಎಫರ್ಟ್ ಸಾಫ್ಟ್ವೇರ್ನ ನಿಜವಾದ ಫಂಕ್ಷನ್ ಅನ್ನು ಅಭಿವೃದ್ಧಿಪಡಿಸಲು ವ್ಯಯಿಸಲಾದ ಎಫರ್ಟ್ನಷ್ಟೆ ಇರುತ್ತದೆ ಆದ್ದರಿಂದ ಎಫರ್ಟ್ ಮತ್ತು ಕಾಸ್ಟ್ ಅನ್ನು ಅಂದಾಜು ಮಾಡುವಾಗ ಈ ಅಭಿವೃದ್ಧಿಶೀಲ GUI ಭಾಗವನ್ನು ಪರಿಗಣಿಸಲು ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಈ ಆಧುನಿಕ ಪ್ರೋಗ್ರಾಮಿಂಗ್ ಮಾದರಿಗಳು ಇರುವ ಈ ಬದಲಾದ ಸನ್ನಿವೇಶದಲ್ಲಿ COCOMO ಅನ್ನು ಸೂಕ್ತವಾಗಿಸಲು GUI ಇದೆ ಮತ್ತು ಇದು ಇತರ ಟೆಕ್ನಿಕ್ ರಿವರ್ಸ್ ಎಂಜಿನಿಯರಿಂಗ್ ರಿಯುಸ್ ಇತ್ಯಾದಿಗಳನ್ನು ಹೇಳುತ್ತದೆ Boehm 1995 ರಲ್ಲಿ COCOMO 2 ಅನ್ನು ಪ್ರಸ್ತಾಪಿಸಿದರು ಆದ್ದರಿಂದ ನಾನು ಈಗಾಗಲೇ ನಿಮಗೆ ಕೆಲವು ಪುಸ್ತಕಗಳಲ್ಲಿ ಹೇಳಿದಂತೆ ಅವರು ಈ COCOMO II ರೋಮನ್ ಅಕ್ಷರವನ್ನು ಬಳಸುತ್ತಿದ್ದಾರೆ ಕೆಲವು ಈ ಅಂಕಿಯಲ್ಲಿ ಈ COCOMO 2 ಆಗಿವೆ ಆದ್ದರಿಂದ ದಯವಿಟ್ಟು ಗೊಂದಲಗೊಳಿಸಬೇಡಿ COCOMO 2 ಮಾಡರ್ನ್ ಟೆಕ್ನಿಕ್ಗಳ ಎಲ್ಲಾ ಹೊಸ ವಿಷಯಗಳನ್ನು ಗಣನೆಗೆ ತೆಗೆದುಕೊಂಡು ಹೆಚ್ಚು ನಿಖರವಾದ ಕಾಸ್ಟ್ ಎಸ್ಟಿಮೇಟ್ಗಳನ್ನು ತಲುಪಲು ಮೂರು ಮೋಡೆಲ್ಗಳನ್ನು ಒದಗಿಸುತ್ತದೆ ಸಾಫ್ಟ್ವೇರ್ ಪ್ರೊಡ್ಯಕ್ಟ್ನ ವಿವಿಧ ಹಂತಗಳಲ್ಲಿ ಪ್ರೊಜೆಕ್ಟ್ ಕಾಸ್ಟ್ ಅನ್ನು ಅಂದಾಜು ಮಾಡಲು ಇದನ್ನು ಬಳಸಬಹುದು ಪ್ರೊಜೆಕ್ಟ್ ಮುಂದುವರೆದಂತೆ ಈ ಮೋಡೆಲ್ಗಳನ್ನು ಒಂದೇ ಪ್ರೊಜೆಕ್ಟ್ನ ವಿವಿಧ ಹಂತಗಳಲ್ಲಿ ಅನ್ವಯಿಸಬಹುದು ವಾಸ್ತವವಾಗಿ ಇಲ್ಲಿ ಮೂರು ಮೋಡೆಲ್ಗಳನ್ನು ಬರೆಯಲಾಗಿದೆ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈ ಇತ್ತೀಚಿನ ವಿಷಯವನ್ನು ಕಂಡುಕೊಂಡಿದ್ದೇವೆ ಅವರು ನಾಲ್ಕು ಮೋಡೆಲ್ ಎಂದು ಹೇಳುತ್ತಿದ್ದಾರೆ ರೀ ಯೂಸ್ ಗಾಗಿ ಸೇರಿಸಲಾದ ಇನ್ನೊಂದು ಮೋಡೆಲ್ ಅನ್ನು ನಾನು ನೋಡುತ್ತೇನೆ ಆದ್ದರಿಂದ ನೀವು ಅದನ್ನು ನಾಲ್ಕು ಮೋಡೆಲ್ಗಳಾಗಿ ಸರಿಪಡಿಸಬಹುದು ಆದ್ದರಿಂದ ಈಗ COCOMO II ರ ಮುಖ್ಯ ಉದ್ದೇಶಗಳು ಯಾವುವು ಎಂದು ನೋಡೋಣ COCOMO II ರ ಮುಖ್ಯ ಉದ್ದೇಶವು ಸಾಫ್ಟ್ವೇರ್ ಕಾಸ್ಟ್ ಅನ್ನು ಮತ್ತು ಷೆಡ್ಯೂಲ್ ಎಸ್ಟಿಮೇಶನ್ ಮೋಡೆಲ್ ಅನ್ನು 1990 ರ ಮತ್ತು 2000 ರ ಜೀವನ ಚಕ್ರದ ಅಭ್ಯಾಸಗಳಿಗೆ ಟ್ಯೂನ್ ಮಾಡುವುದು ಕಂಟಿನ್ಯೂಸ್ ಮೋಡೆಲ್ ಇಂಪ್ರೂವ್ಮೇಂಟ್ ಸಾಫ್ಟ್ವೇರ್ ಕಾಸ್ಟ್ ಡೇಟಾಬೇಸ್ ಮತ್ತು ಟೂಲ್ ಸಪೋರ್ಟ್ ಕಾಪಬಿಲಿಟೀಸ್ ಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತೊಂದು ಉದ್ದೇಶವಾಗಿದೆ ಆದ್ದರಿಂದ ಇದು ಫ್ಯೂಚರ್ ಸಾಫ್ಟ್ವೇರ್ ಲೈಫ್ ಸೈಕಲ್ ಪ್ರೋಸೆಸ್ಗಳಿಗಾಗಿ ಕಾಸ್ಟ್ ಮೋಡೆಲ್ಗಳಿಂದ ತೆಗೆದುಕೊಳ್ಳಲಾಗಿದೆ 1995 ರ ಆನಲ್ಸ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ನಲ್ಲಿ ಪ್ರಕಟವಾದ COCOMO 2 0 ಅಲ್ಲಿ ಇದೆ COCOMO II ಮೋಡೆಲ್ಗಳೆಂದರೆ COCOMO II ಸಬ್ ಮೋಡೆಲ್sub-modelಗಳ ಶ್ರೇಣಿಯನ್ನು ಸಂಯೋಜಿಸುತ್ತದೆ ಎಂದು ನೋಡೋಣ ಇದು ಹೆಚ್ಚು ನಿಖರವಾದ ಎಸ್ಟಿಮೇಟ್ಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇಲ್ಲಿ ಎಸ್ಟಿಮೇಟ್ಗಳು ಹಿಂದಿನ COCOMO ಮೋಡೆಲ್ಗಳಿಗಿಂತ ಹೆಚ್ಚು ನಿಖರವಾಗಿವೆ COCOMO II ಅಲ್ಲಿ ನಾಲ್ಕು ಸಬ್ ಮೋಡೆಲ್sub-modelಗಳು ಇರುತ್ತವೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಅವುಗಳು ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಅರ್ಲಿ ಡಿಸೈನ್ ಮೋಡೆಲ್ ರೀ ಯೂಸ್ ಮೋಡೆಲ್ ಮತ್ತು ನಂತರದ ಪೋಸ್ಟ್ ಆರ್ಕಿಟೆಕ್ಚರ್ ಮೋಡೆಲ್ ಗಳಾಗಿವೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಭಾಗಗಳಿಂದ ಸಾಫ್ಟ್ವೇರ್ ಅನ್ನು ಸಂಯೋಜಿಸಿದಾಗ ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಅನ್ನು ಬಳಸಲಾಗುತ್ತದೆ ಕೆಲವು ಭಾಗಗಳು ಹೊಸದನ್ನು ಅಭಿವೃದ್ಧಿಪಡಿಸಲು ಈ ಅಸ್ತಿತ್ವದಲ್ಲಿರುವ ಭಾಗಗಳನ್ನು ರಚಿಸುತ್ತಿದ್ದೀರಿ ಆದ್ದರಿಂದ ನೀವು ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಅನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಭಾಗಗಳಿಂದ ಸಾಫ್ಟ್ವೇರ್ ಅನ್ನು ರಚಿಸಿದಾಗ ಈ ಮೋಡೆಲ್ ಅನ್ನು ಬಳಸಲಾಗುತ್ತದೆ ಮುಂದಿನದು ಅರ್ಲಿ ಡಿಸೈನ್ ಮೋಡೆಲ್ ಆದ್ದರಿಂದ ಅವಶ್ಯಕತೆಗಳು ಲಭ್ಯವಿರುವಾಗ ಈ ಸಬ್-ಮೋಡೆಲ್ ಅನ್ನು ಬಳಸಲಾಗುತ್ತದೆ ಆದರೆ ಡಿಸೈನ್ ಇನ್ನೂ ಪ್ರಾರಂಭವಾಗಿಲ್ಲ ಅವಶ್ಯಕತೆಗಳು ಮಾತ್ರ ತಿಳಿದಿವೆ ನಂತರ ನೀವು ಅರ್ಲಿ ಡಿಸೈನ್ ಮೋಡೆಲ್ಗೆ ಹೋಗಬಹುದು ಅದಕ್ಕಾಗಿಯೇ ಅರ್ಲಿ ಹೆಸರನ್ನು ಬಳಸಲಾಗುತ್ತದೆ ರೀ ಯೂಸ್ ಮೋಡೆಲ್ ಆದ್ದರಿಂದ ರೀ ಯೂಸ್ ಮಾಡಬಹುದಾದ ಕಂಪೋನೆಂಟ್ಗಳನ್ನು ಸಂಯೋಜಿಸುವ ಎಫರ್ಟ್ ಅನ್ನು ಲೆಕ್ಕಾಚಾರ ಮಾಡಲು ಇದನ್ನು ಬಳಸಲಾಗುತ್ತದೆ ಆದ್ದರಿಂದ ಕೆಲವು ಕಂಪೋನೆಂಟ್ಗಳು ಕೆಲವು ಕೋಡ್ ಅಥವಾ ಕೆಲವು ಡೇಟಾಬೇಸ್ ಈಗಾಗಲೇ ಅಸ್ತಿತ್ವದಲ್ಲಿವೆ ಅವುಗಳನ್ನು ಮತ್ತೊಂದು ಅಪ್ಲಿಕೇಶನ್ನಲ್ಲಿ ರೀ ಯೂಸ್ ಮಾಡಬಹುದು ನಂತರ ನೀವು ರೀ ಯೂಸ್ ಮೋಡೆಲ್ ಅನ್ನು ಬಳಸಬಹುದು ಆದ್ದರಿಂದ ರೀ ಯೂಸ್ ಮಾಡಬಹುದಾದ ಕೆಲವು ಕಂಪೋನೆಂಟ್ಗಳನ್ನು ಸಂಯೋಜಿಸುವ ಎಫರ್ಟ್ ಅನ್ನು ಲೆಕ್ಕಾಚಾರ ಮಾಡಲು ರೀ ಯೂಸ್ ಮೋಡೆಲ್ ಅನ್ನು ಬಳಸಲಾಗುತ್ತದೆ ಮತ್ತು ಮುಂದಿನದು ಪೋಸ್ಟ್ ಆರ್ಕಿಟೆಕ್ಚರಲ್ ಮೋಡೆಲ್ ಆಗಿದೆ ಸಿಸ್ಟಮ್ ಆರ್ಕಿಟೆಕ್ಚರ್ ಅನ್ನು ಡಿಸೈನ್ಗೊಳಿಸಿದ ನಂತರ ಮತ್ತು ಸಿಸ್ಟಮ್ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲದಾಗ ಇದನ್ನು ಬಳಸಲಾಗುತ್ತದೆ ಆದ್ದರಿಂದ ಸಿಸ್ಟಮ್ ಆರ್ಕಿಟೆಕ್ಚರ್ ಅನ್ನು ಈಗಾಗಲೇ ಡಿಸೈನ್ಗೊಳಿಸಲಾಗಿದೆ ಆದರೆ ಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿದ್ದಾಗ ನೀವು ಈ ಪೋಸ್ಟ್ ಆರ್ಕಿಟೆಕ್ಚರ್ ಮೋಡೆಲ್ ಅನ್ನು ಬಳಸಬಹುದು ಅದಕ್ಕಾಗಿಯೇ ಹೆಸರು ಪೋಸ್ಟ್ ಆರ್ಕಿಟೆಕ್ಚರ್ ನಂತರದ ಆರ್ಕಿಟೆಕ್ಚರ್ ಅನ್ನು ಈಗಾಗಲೇ ಡಿಸೈನ್ಗೊಳಿಸಲಾಗಿದೆ ಮತ್ತು ಹೆಚ್ಚಿನ ಮಾಹಿತಿಯು ಈಗಾಗಲೇ ಲಭ್ಯವಿದೆ ಅದಕ್ಕಾಗಿಯೇ ನಾವು ಈಗ ಮೋಡೆಲ್ ಅನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಮತ್ತು ಕಾಸ್ಟ್ ಅನ್ನು ಅಂದಾಜು ಮಾಡಬೇಕಾಗಿದೆ ಆದ್ದರಿಂದ ಈ ಆರ್ಕಿಟೆಕ್ಚರ್ ಅನ್ನು ಸಿದ್ಧಪಡಿಸಿದ ನಂತರ ಇದನ್ನು ಪೋಸ್ಟ್ ಆರ್ಕಿಟೆಕ್ಚರಲ್ ಮೋಡೆಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಸಂಕ್ಷಿಪ್ತಗೊಳಿಸಲಾಗಿದೆ ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಅಪ್ಲಿಕೇಶನ್ ಪಾಯಿಂಟ್ಗಳ ಸಂಖ್ಯೆಯನ್ನು ಆಧರಿಸಿದೆ ಮತ್ತು ಡೈನಾಮಿಕ್ ಲ್ಯಾಂಗ್ವೇಜ್ಗಳು ಡೇಟಾ ಬೇಸ್ಗಳು ಪ್ರೋಗ್ರಾಮಿಂಗ್ ಡೇಟಾ ಬೇಸ್ ಪ್ರೋಗ್ರಾಮಿಂಗ್ ಇತ್ಯಾದಿಗಳನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಿದ ಸಿಸ್ಟಮ್ಗಳಿಗೆ ಇದನ್ನು ಬಳಸಲಾಗುತ್ತದೆ ಮತ್ತು ಅರ್ಲಿ ಡಿಸೈನ್ ಮೋಡೆಲ್ ಫಂಕ್ಷನ್ ಪಾಯಿಂಟ್ಗಳ ಸಂಖ್ಯೆಯನ್ನು ಆಧರಿಸಿದೆ ಸಿಸ್ಟಮ್ ಅವಶ್ಯಕತೆಗಳು ಮತ್ತು ಡಿಸೈನ್ ಆಯ್ಕೆಗಳ ಆಧಾರದ ಮೇಲೆ ಆರಂಭಿಕ ಪ್ರಯತ್ನದ ಎಸ್ಟಿಮೇಟ್ಗಾಗಿ ಬಳಸಲಾಗುತ್ತದೆ ರೀ ಯೂಸ್ಮೋಡೆಲ್ ಮರುಬಳಕೆಯ ಅಥವಾ ರಚಿಸಲಾದ ಕೋಡ್ನ ಸಾಲುಗಳ ಸಂಖ್ಯೆಯನ್ನು ಆಧರಿಸಿದೆ ಮತ್ತು ಮರುಬಳಕೆ ಮಾಡಬಹುದಾದ ಕಂಪೋನೆಂಟ್ಗಳನ್ನು ಅಥವಾ ಸ್ವಯಂಚಾಲಿತವಾಗಿ ರಚಿಸಲಾದ ಕೋಡ್ ಅನ್ನು ಸಂಯೋಜಿಸುವ ಪ್ರಯತ್ನಕ್ಕಾಗಿ ಇದನ್ನು ಬಳಸಲಾಗುತ್ತದೆ ಪೋಸ್ಟ್ ಆರ್ಕಿಟೆಕ್ಚರ್ ಮೋಡೆಲ್ ಬಳಸಲಾಗುವ ಸೋರ್ಸ್ ಕೋಡ್ನ ಸಾಲುಗಳ ಸಂಖ್ಯೆಯನ್ನು ಆಧರಿಸಿದೆ ಮತ್ತು ಇದನ್ನು ಸಿಸ್ಟಮ್ ಡಿಸೈನ್ ಸ್ಪೆಸಿಫಿಕೇಶನ್ ಆಧರಿಸಿದ ಡೆವಲಪ್ಮೆಂಟ್ ಎಫರ್ಟ್ಗಾಗಿ ಬಳಸಲಾಗುತ್ತದೆ ಆದ್ದರಿಂದ COCOMO 81 ರಲ್ಲಿ ನಾವು DSI ಪದವನ್ನು ಬಳಸುತ್ತಿದ್ದೇವೆ ಅದು ಡೆಲಿವರ್ಡ್ ಸೋರ್ಸ್ ಇನ್ಸ್ಟ್ರಕ್ಷನ್ಗಳನ್ನು ಸೂಚಿಸುತ್ತದೆ ಆದರೆ COCOMO II ನಲ್ಲಿ ನಾವು SLOC ಸೋರ್ಸ್ ಲೈನ್ಸ್ ಆಫ್ ಕೋಡ್ ಅನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನಾವು ಹೊಂದಿದ್ದೇವೆ ಆದ್ದರಿಂದ ಈ ಡೆಲಿವರ್ಡ್ ಸೋರ್ಸ್ ಇನ್ಸ್ಟ್ರಕ್ಷನ್ಗಳು SLOC ಗೆ ಹೋಲುತ್ತವೆ ಆದರೆ ಒಂದು ವ್ಯತ್ಯಾಸವಿದೆ ಪ್ರಮುಖ ವ್ಯತ್ಯಾಸವೆಂದರೆ ಕೋಡ್ನ ಒಂದು ಸೋರ್ಸ್ ಲೈನ್ಸ್ ಆಫ್ ಕೋಡ್ ಹಲವಾರು ಭೌತಿಕ ರೇಖೆಗಳಾಗಿರಬಹುದು ಉದಾಹರಣೆಗೆ if then else ಸ್ಟೇಟ್ಮೆಂಟ್ ಇದ್ದರೆ ಈ if then else ಸ್ಟೇಟ್ಮೆಂಟ್ ಅನ್ನು ಕೋಡ್ನ ಒಂದು ಸೋರ್ಸ್ ಲೈನ್ಸ್ ಆಫ್ ಕೋಡ್ಗಳಾಗಿ ಮಾತ್ರ ಪರಿಗಣಿಸಲಾಗುತ್ತದೆ ಆದರೆ ಇದನ್ನು ಹಲವಾರು ಡೆಲಿವರ್ಡ್ ಸೋರ್ಸ್ ಇನ್ಸ್ಟ್ರಕ್ಷನ್ಗಳಾಗಿ ಪರಿಗಣಿಸಬಹುದು ಇದು DSI ಮತ್ತು SLOC ನಡುವಿನ ಪ್ರಮುಖ ವ್ಯತ್ಯಾಸವಾಗಿದೆ ಈಗ ಕೋರ್ ಮೋಡೆಲ್ ಏನೆಂದು ನೋಡೋಣ ಹೇಗೆ ಎಫರ್ಟ್ ಮಾಡಬಹುದು ಯಾವುದೇ ಮೋಡೆಲ್ಗೆ COCOMO II ಅನ್ನು ಬಳಸುವ ಮೂಲಕ ಅಥವಾ ಅದರ ಎಫರ್ಟ್ ಅನ್ನು ಹೇಗೆ ಎಸ್ಟಿಮೇಟ್ ಮಾಡಬಹುದು ಎಂದು ಕೋರ್ ಮೋಡೆಲ್ ಹೇಳುತ್ತದೆ ಇಲ್ಲಿ pm ಎಂಬುದು ಪರ್ಸನ್ ಮಂತ್ಸ್ಗಳಲ್ಲಿನ ಎಫರ್ಟ್ A ಸ್ಥಿರಾಂಕದ ವ್ಯಾಲ್ಯೂ 2 94 ಸೈಜ್ ಸಾವಿರಾರು ಕೋಡ್ಗಳ ಸಾಲುಗಳ ಸಂಖ್ಯೆ sf ಅನ್ನು ಸ್ಕೇಲ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಇದನ್ನು ಇಲ್ಲಿ ಎಕ್ಸ್ಪೋನೆಂಟ್ ಆಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು em ಈ emಗಳ i ಅವು ಏನು ಇವುಗಳು ಇಂಟರ್ ಮೀಡಿಯಟ್ನ COCOMO ಸಂದರ್ಭದಲ್ಲಿ ನಾವು ನೋಡಿದ ಎಫರ್ಟ್ ಮಲ್ಟಿಪ್ಲಿಯರ್ಗಳು ಈಗಾಗಲೇ ಎಫರ್ಟ್ ಮಲ್ಟಿಪ್ಲಿಯರ್ಗಳಾಗಿವೆ ಈಗ ನಾವು ಮೊದಲ ಸಬ್ ಮೋಡೆಲ್ ಅನ್ನು ನೋಡೋಣ ಅದು ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಆಗಿದೆ ಇದು ಪ್ರೋಟೋಟೈಪಿಂಗ್ ಪ್ರೊಜೆಕ್ಟ್ಗಳು ಮತ್ತು ವ್ಯಾಪಕವಾದ ಬಳಕೆ ಇರುವ ಪ್ರೊಜೆಕ್ಟ್ಗಳಿಗೆ ಅನ್ವಯಿಸುತ್ತದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಪ್ರೋಟೋಟೈಪ್ ಮೋಡೆಲ್ಗಳ ಬಗ್ಗೆ ನೀವು ಈಗಾಗಲೇ ತಿಳಿದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು ಪ್ರೋಟೋಟೈಪಿಂಗ್ ಪ್ರೊಜೆಕ್ಟ್ಗಳುಗಳು ಮತ್ತು ಮರುಬಳಕೆಯ ವ್ಯಾಪಕ ವ್ಯಾಪ್ತಿಯಿರುವ ಪ್ರೊಜೆಕ್ಟ್ಗಳಿಗೆ ಅನ್ವಯಿಸುತ್ತದೆ ಇದು ಅಪ್ಲಿಕೇಶನ್ ಪಾಯಿಂಟ್ಗಳು ಅಥವಾ ಆಬ್ಜೆಕ್ಟ್ ಪಾಯಿಂಟ್ಗಳ ವಿಷಯದಲ್ಲಿ ಡೆವಲಪರ್ ಪ್ರೋಡಕ್ಟಿವಿಟಿಯ ಸ್ಟ್ಯಾಂಡರ್ಡ್ ಎಸ್ಟಿಮೇಟ್ಗಳನ್ನು ಆಧರಿಸಿದೆ ಆದ್ದರಿಂದ ಈ ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಅದಕ್ಕಾಗಿಯೇ ಹೆಸರು ಅಪ್ಲಿಕೇಶನ್ ಆಗಿದೆ ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಡೆವಲಪರ್ ಪ್ರೋಡಕ್ಟಿವಿಟಿಯ ಸ್ಟ್ಯಾಂಡರ್ಡ್ ಎಸ್ಟಿಮೇಟ್ಗಳನ್ನು ಆಧರಿಸಿದೆ ಮೊಂತ್ಸ್ಗೆ ಅಪ್ಲಿಕೇಶನ್ ಪಾಯಿಂಟ್ಗಳು ಅಥವಾ ಒಬ್ಜೆಕ್ಟ್ ಪಾಯಿಂಟ್ಗಳ ವಿಷಯದಲ್ಲಿ ಆದ್ದರಿಂದ ಇದು ಈ ಅಪ್ಲಿಕೇಶನ್ ಪಾಯಿಂಟ್ಗಳನ್ನು ನಾವು ನೋಡುತ್ತೇವೆ ಅಪ್ಲಿಕೇಶನ್ ಪಾಯಿಂಟ್ಗಳನ್ನು ಸಾಮಾನ್ಯವಾಗಿ ನಿಮ್ಮ ಅಪ್ಲಿಕೇಶನ್ನಲ್ಲಿರುವ ಸ್ಕ್ರೀನ್ಗಳ ಸಂಖ್ಯೆ ರಿಪೋರ್ಟ್ಗಳ ಸಂಖ್ಯೆ ಮಾಡ್ಯೂಲ್ಗಳ ಸಂಖ್ಯೆ ಅಥವಾ ಕಂಪೋನೆಂಟ್ಗಳಂತಹ ವಸ್ತುಗಳನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಲಾಗುತ್ತದೆ ದಯವಿಟ್ಟು ಇಲ್ಲಿ ಗೊಂದಲಗೊಳಿಸಬೇಡಿ ಈ ಒಬ್ಜೆಕ್ಟ್ಗಳು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ಗೆ ಸಂಬಂಧಿಸಿಲ್ಲ ಸರಿ ಇಲ್ಲಿ ಬಹುಶಃ ಒಬ್ಜೆಕ್ಟ್ಗಳ ಉದಾಹರಣೆಗಳನ್ನು ಪರದೆಗಳು ವರದಿಗಳು ಮಾಡ್ಯೂಲ್ಗಳಾಗಿ ಪರಿಗಣಿಸಬಹುದು ಆದ್ದರಿಂದ ಸ್ಕ್ರೀನ್ಗಳ ಸಂಖ್ಯೆ ರಿಪೋರ್ಟ್ಗಳ ಸಂಖ್ಯೆ ಮಾಡ್ಯೂಲ್ಗಳು ಅಥವಾ ಕಂಪೋನೆಂಟ್ಗಳ ಸಂಖ್ಯೆ ಇತ್ಯಾದಿಗಳನ್ನು ಅವುಗಳನ್ನು ಒಬ್ಜೆಕ್ಟ್ಗಳಂತೆ ಪರಿಗಣಿಸಬಹುದು ಮತ್ತು ನೀವು ಆ ಒಬ್ಜೆಕ್ಟ್ಗಳನ್ನು ಎಣಿಸಬೇಕು ಆದ್ದರಿಂದ ಈ ಒಬ್ಜೆಕ್ಟ್ಗಳ ಆಧಾರದ ಮೇಲೆ ನೀವು ಅಪ್ಲಿಕೇಶನ್ ಪಾಯಿಂಟ್ ಅಥವಾ ಅಪ್ಲಿಕೇಶನ್ ಪಾಯಿಂಟ್ಗಳ ಸಂಖ್ಯೆಯ ವ್ಯಾಲ್ಯೂವನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಬಳಸಿದ ಕೇಸ್ ಟೂಲ್ಸ್ಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಈಗ ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಅನ್ನು ಬಳಸಿಕೊಂಡು ಎಫರ್ಟ್ ಅನ್ನು ಅಂದಾಜು ಮಾಡುವ ಸೂತ್ರವನ್ನು ನೋಡೋಣ ಆದ್ದರಿಂದ ಅಪ್ಲಿಕೇಶನ್ ಕಂಪೋಸಿಷನ್ ಮೋಡೆಲ್ ಅನ್ನು ಬಳಸಿಕೊಂಡು ಎಫರ್ಟ್ ಅನ್ನು ಅಂದಾಜು ಮಾಡಲು ಕಂಪ್ಯೂಟಿಂಗ್ ಸೂತ್ರವನ್ನು ನೀಡಲಾಗಿದೆ PM NAP 1 reuse100 PROD PM ಎಂದರೆ ಪರ್ಸನ್ ಮಂತ್ಸ್ಗಳ ಪರಿಭಾಷೆಯಲ್ಲಿ ಎಫರ್ಟ್ ಆಗಿದೆ NAP ಎನ್ನುವುದು ಅಪ್ಲಿಕೇಶನ್ ಪಾಯಿಂಟ್ಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಇದು ಸ್ಕ್ರೀನ್ಗಳ ಸಂಖ್ಯೆ ರಿಪೋರ್ಟ್ಗಳ ಸಂಖ್ಯೆ ಮಾಡ್ಯೂಲ್ಗಳು ಸಂಖ್ಯೆಗಳು ಇತ್ಯಾದಿಗಳಂತಹ ವಿಭಿನ್ನ ಒಬ್ಜೆಕ್ಟ್ಗಳನ್ನು ಬಳಸಿಕೊಂಡು ಯಾವುದನ್ನು ಲೆಕ್ಕಾಚಾರ ಮಾಡಬಹುದು ಎಂಬುದನ್ನು ಕಂಡುಹಿಡಿಯಬಹುದು PROD ಎಂದರೆ PROD ಎಂದರೆ ಪ್ರೋಡಕ್ಟಿವಿಟಿಯನ್ನು ಸೂಚಿಸುತ್ತದೆ ಆದ್ದರಿಂದ ಈ ಮೋಡೆಲ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳು ಮತ್ತು ಮಾಡ್ರನ್ GUI ಬಿಲ್ಡರ್ ಟೂಲ್ಸ್ಗಳ ಸುತ್ತಲೂ ನಿರ್ಮಿಸಲಾದ ಸಾಫ್ಟ್ವೇರ್ಗಳಿಗೆ ಸೂಕ್ತವಾಗಿದೆ ಈ ಮೋಡೆಲ್ ಒಬ್ಜೆಕ್ಟ್ ಪಾಯಿಂಟ್ಗಳನ್ನು ಸೈಜ್ ಮೆಟ್ರಿಕ್ ಆಗಿ ಬಳಸುತ್ತದೆ ಆದ್ದರಿಂದ ಈ ಮೋಡೆಲ್ ಅಪ್ಲಿಕೇಶನ್ ಪಾಯಿಂಟ್ಗಳು ಅಥವಾ ಒಬ್ಜೆಕ್ಟ್ ಪಾಯಿಂಟ್ಗಳಗಳನ್ನು ಯಾವ ಸೈಜ್ ಮೆಟ್ರಿಕ್ ಆಗಿ ಬಳಸುತ್ತದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಇದು ಈ ಒಬ್ಜೆಕ್ಟ್ ಪಾಯಿಂಟ್ಗಳ ಅಥವಾ ಅಪ್ಲಿಕೇಶನ್ ಪಾಯಿಂಟ್ನ ವಿಸ್ತರಣೆಯಾಗಿದೆ ಇವುಗಳು ಫಂಕ್ಷನ್ ಪಾಯಿಂಟ್ಗಳ ವಿಸ್ತರಣೆಗಳಾಗಿವೆ ಇಲ್ಲಿ ನಾವು ಈ ಒಬ್ಜೆಕ್ಟ್ ಯೂಸ್ ಅಥವಾ ಒಬ್ಜೆಕ್ಟ್ ಪಾಯಿಂಟ್ ಅಥವಾ ಅಪ್ಲಿಕೇಶನ್ ಪಾಯಿಂಟ್ ಅನ್ನು ಎಣಿಸಬೇಕು ಅದು ಸ್ಕ್ರೀನ್ಗಳು ರಿಪೋರ್ಟ್ಗಳ ಸಂಖ್ಯೆ ಮತ್ತು ಮಾಡ್ಯೂಲ್ಗಳ ಎಣಿಕೆಯಾಗಿದೆ ಇದನ್ನು ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ ಇದು ಥ್ರೀ ಲೆವೆಲ್ ಫ್ಯಾಕ್ಟರ್ನಿಂದ ತೂಕವಿರುವ ಸ್ಕ್ರೀನ್ಗಳ ಸಂಖ್ಯೆ ರಿಪೋರ್ಟ್ಗಳ ಸಂಖ್ಯೆ ಮಾಡ್ಯೂಲ್ಗಳ ಸಂಖ್ಯೆ ಇತ್ಯಾದಿಗಳನ್ನು ಎಣಿಸುವ ಮೇಲೆ ಆಧಾರಿತವಾಗಿದೆ ಅವುಗಳು ಸರಳ ಮಧ್ಯಮ ಅಥವಾ ಕಷ್ಟಕರವಾಗಿರಬಹುದು ಆದ್ದರಿಂದ ಅಪ್ಲಿಕೇಶನ್ ಪಾಯಿಂಟ್ಗಳು ಅಥವಾ ಒಬ್ಜೆಕ್ಟ್ ಪಾಯಿಂಟ್ಗಳು ಅವು ಸೈಜ್ ಮೆಟ್ರಿಕ್ಗಳಾಗಿವೆ ಮತ್ತು ಅವುಗಳು ಥ್ರೀ ಲೆವೆಲ್ ಫ್ಯಾಕ್ಟರ್ನಿಂದ ತೂಕವಿರುವ ಸ್ಕ್ರೀನ್ಗಳು ರಿಪೋರ್ಟ್ಗಳು ಮತ್ತು ಮಾಡ್ಯೂಲ್ಗಳ ಎಣಿಸುವ ಆಧಾರದ ಮೇಲೆ ಸರಳ ಮಧ್ಯಮ ಮತ್ತು ಕಷ್ಟಕರವಾಗಿರುತ್ತದೆ ಆದ್ದರಿಂದ ಈಗ ನಾವು ಅಪ್ಲಿಕೇಶನ್ ಪಾಯಿಂಟ್ಗಳ ಬಗ್ಗೆ ತ್ವರಿತವಾಗಿ ನೋಡೋಣ ಇವುಗಳನ್ನು ಡೇಟಾಬೇಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಅಥವಾ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ಗಳಂತಹ ಭಾಷೆಗಳೊಂದಿಗೆ ಮರುಬಳಕೆ ಮಾಡಲಾಗುತ್ತದೆ ಅಪ್ಲಿಕೇಶನ್ ಪಾಯಿಂಟ್ಗಳ ಸಂಖ್ಯೆಯು ಮೂರು ವಿಷಯಗಳ ತೂಕದ ಅಂದಾಜಾಗಿದೆ ಈ ಸಂಖ್ಯೆಯ ಅಪ್ಲಿಕೇಶನ್ ಪಾಯಿಂಟ್ಗಳನ್ನು ಅವುಗಳನ್ನು ಬಳಸಬಹುದು ಅಥವಾ ಥ್ರೀ ಲೆವೆಲ್ ಫ್ಯಾಕ್ಟರ್ನ ಸ್ಕ್ರೀನ್ಗಳು ರಿಪೋರ್ಟ್ಗಳು ಮತ್ತು ಮಾಡ್ಯೂಲ್ಗಳ ಸಂಖ್ಯೆಯನ್ನು ಎಣಿಸುವ ಮೂಲಕ ಅವುಗಳನ್ನು ಕಂಡುಹಿಡಿಯಬಹುದು ಎಂದು ನಾನು ಈಗಾಗಲೇ ಇಲ್ಲಿ ಹೇಳಿದ್ದೇನೆ ಅಪ್ಲಿಕೇಶನ್ ಪಾಯಿಂಟ್ಗಳ ಸಂಖ್ಯೆಯು ಮೂರು ವಿಷಯಗಳ ತೂಕದ ಅಂದಾಜು ಎಂದು ನೀವು ನೋಡಬಹುದು ಅದು ಏನು ಪ್ರದರ್ಶಿಸಲಾದ ಪ್ರತ್ಯೇಕ ಸ್ಕ್ರೀನ್ಗಳ ಸಂಖ್ಯೆ ಉತ್ಪಾದಿಸಲಾದ ರಿಪೋರ್ಟ್ಗಳ ಸಂಖ್ಯೆ ಮತ್ತು ಮಾಡ್ಯೂಲ್ಗಳ ಸಂಖ್ಯೆ ಆಗಿದೆ ಆದ್ದರಿಂದ ನಾವು ಮೊದಲನೆಯದನ್ನು ನೋಡೋಣ ಪ್ರದರ್ಶಿಸಲಾದ ಪ್ರತ್ಯೇಕ ಸ್ಕ್ರೀನ್ಗಳ ಸಂಖ್ಯೆಯನ್ನು ನೋಡೋಣ ಆದ್ದರಿಂದ ಇಲ್ಲಿ ಸರಳವಾದ ಸ್ಕ್ರೀನ್ಗಳನ್ನು 1 ಒಬ್ಜೆಕ್ಟ್ ಪಾಯಿಂಟ್ ಎಂದು ಪರಿಗಣಿಸಲಾಗುತ್ತದೆ ಮಧ್ಯಮ ಸಂಕೀರ್ಣವಾದ ಸ್ಕ್ರೀನ್ಗಳನ್ನು 2 ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅತ್ಯಂತ ಸಂಕೀರ್ಣವಾದ ಸ್ಕ್ರೀನ್ಗಳನ್ನು 3 ಒಬ್ಜೆಕ್ಟ್ ಪಾಯಿಂಟ್ಗಳಾಗಿ ಎಣಿಸಲಾಗುತ್ತದೆ ಅಂತೆಯೇ ತಯಾರಿಸಲಾದ ರಿಪೋರ್ಟ್ಗಳ ಸಂಖ್ಯೆ ಅವುಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಅಥವಾ 1 2 3 ಪ್ರಮಾಣದಲ್ಲಿ ರೇಟ್ ಮಾಡಲಾಗಿದೆ ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ನಾನು ಭಾವಿಸುತ್ತೇನೆ ಇಲ್ಲಿ ಸ್ಕ್ರೀನ್ಗಳನ್ನು 1 2 3 ರ ನಡುವೆ ರೇಟ್ ಮಾಡಲಾಗಿದೆ ಎಂದು ರೇಟ್ ಮಾಡಲಾಗಿದೆ ರಿಪೋರ್ಟ್ಗಳ ಸಂಖ್ಯೆಯನ್ನು ಹೇಗೆ ರೇಟ್ ಮಾಡಬಹುದು ಎಂದು ನೋಡೋಣ ತಯಾರಿಸಲಾದ ರಿಪೋರ್ಟ್ಗಳ ಸಂಖ್ಯೆಯನ್ನು ಈ ಕೆಳಗಿನಂತೆ ರೇಟ್ ಮಾಡಬಹುದು ಸರಳವಾದ ರಿಪೋರ್ಟ್ಗಳಿಗಾಗಿ 2 ಒಬ್ಜೆಕ್ಟ್ ಪಾಯಿಂಟ್ಗಳನ್ನು ಎಣಿಕೆ ಮಾಡಿ ಮಧ್ಯಮ ಸಂಕೀರ್ಣ ರಿಪೋರ್ಟ್ಗಳಿಗಾಗಿ ನೀವು 5 ಕ್ಕೆ ಎಣಿಕೆ ಮಾಡುತ್ತೀರಿ ಮತ್ತು 8 ಒಬ್ಜೆಕ್ಟ್ ಪಾಯಿಂಟ್ಗಳಿಗೆ ಉತ್ಪಾದಿಸಲು ತುಂಬಾ ಕಷ್ಟಕರವಾದ ರಿಪೋರ್ಟ್ಗಳಿಗೆ ಎಣಿಕೆ ಮಾಡಿ ಅದೇ ರೀತಿ ಭಾಷೆಗಳಲ್ಲಿನ ಮಾಡ್ಯೂಲ್ಗಳ ಸಂಖ್ಯೆ ಮಾಡ್ಯೂಲ್ಗಳ ಸಂಖ್ಯೆಯನ್ನು ನಾವು ಹೇಗೆ ಎಣಿಸಬಹುದು ಆದ್ದರಿಂದ ಡೇಟಾಬೇಸ್ ಪ್ರೋಗ್ರಾಮಿಂಗ್ ಕೋಡ್ಗೆ ಪೂರಕವಾಗಿ ಅಭಿವೃದ್ಧಿಪಡಿಸಬೇಕಾದ ಜಾವಾ ಅಥವಾ ಸಿ ಪ್ಲಸ್ ಪ್ಲಸ್C ಇತ್ಯಾದಿಗಳಂತಹ ಮಾಡ್ಯೂಲ್ಗಳ ಸಂಖ್ಯೆ ಈ ಪ್ರತಿಯೊಂದು ಮಾಡ್ಯೂಲ್ಗಳು 10 ಒಬ್ಜೆಕ್ಟ್ ಪಾಯಿಂಟ್ಗಳಾಗಿ ಎಣಿಕೆ ಮಾಡುತ್ತವೆ ಆದ್ದರಿಂದ ನೀವು ಅಭಿವೃದ್ಧಿಪಡಿಸಲು ಜಾವಾ ಅಥವಾ Cಇತ್ಯಾದಿ ಲ್ಯಾಂಗ್ವೇಜ್ಗಳನ್ನು ಬಳಸುತ್ತಿದ್ದರೆ ಅಥವಾ ಡೇಟಾಬೇಸ್ ಪ್ರೋಗ್ರಾಮಿಂಗ್ ಕೋಡ್ಗೆ ಪೂರಕವಾಗಿ ಅವುಗಳನ್ನು ಅಭಿವೃದ್ಧಿಪಡಿಸಬೇಕಾದರೆ ಈ ಪ್ರತಿಯೊಂದು ಮಾಡ್ಯೂಲ್ಗಳು 10 ಒಬ್ಜೆಕ್ಟ್ ಪಾಯಿಂಟ್ಗಳಾಗಿ ಪರಿಗಣಿಸಲ್ಪಡುತ್ತವೆ ಅಪ್ಲಿಕೇಶನ್ ಪಾಯಿಂಟ್ ಪ್ರೋಡಕ್ಟಿವಿಟಿ ಅನ್ನು ತೋರಿಸುವ ಟೇಬಲ್ ಅನ್ನು ನೋಡಿ ಆದ್ದರಿಂದ ಡೆವಲಪರ್ನ ಅನುಭವ ಮತ್ತು ಸಾಮರ್ಥ್ಯವನ್ನು ಅವರು 5 ಪಾಯಿಂಟ್ ಸ್ಕೇಲ್ನಂತೆ ರೇಟ್ ಮಾಡಲಾಗಿದೆ ಅತ್ಯಂತ ಕಡಿಮೆ ಕಡಿಮೆ ನಾಮಮಾತ್ರ ಹೆಚ್ಚು ಅತಿ ಹೆಚ್ಚು ಅದೇ ರೀತಿ ICASE ಮೆಚುರಿಟಿ ಕೆಪಬಿಲಿಟಿ ಇದು ತುಂಬಾ ಕಡಿಮೆ ಕಡಿಮೆ ನಾಮಮಾತ್ರ ಹೆಚ್ಚು ಅತಿ ಹೆಚ್ಚು ಇವು ಪ್ರೋಡಕ್ಟಿವಿಟಿ ವ್ಯಾಲ್ಯೂಗಳಾಗಿವೆ ಅಂದರೆ ಡೆವಲಪರ್ನ ಅನುಭವ ಮತ್ತು ಸಾಮರ್ಥ್ಯವು ತುಂಬಾ ಕಡಿಮೆಯಿದ್ದರೆ ಮತ್ತು ಮೆಚುರಿಟಿ ಮತ್ತು ಕೆಪಬಿಲಿಟಿ ತುಂಬಾ ಕಡಿಮೆಯಿದ್ದರೆ ಫ್ಯಾಕ್ಟರ್ 4 ಅನ್ನು ಬಳಸಿ ಇದು ಸಂಖ್ಯೆಯಾಗಿದೆ ಆದ್ದರಿಂದ ಇಲ್ಲಿ ಪ್ರೋಡಕ್ಟಿವಿಟಿ ಅಪ್ಲಿಕೇಶನ್ ಪಾಯಿಂಟ್ ಅನ್ನು ತಿಂಗಳಿಂದ ಭಾಗಿಸಿದಾಗ ಬರುವ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಡೆವಲಪರ್ನ ಅನುಭವ ಮತ್ತು ಸಾಮರ್ಥ್ಯ ಕಡಿಮೆಯಿದ್ದರೆ ಮೆಚುರಿಟಿ ಮತ್ತು ಕೆಪಬಿಲಿಟಿ ಕಡಿಮೆ ನಂತರ ಪ್ರೋಡಕ್ಟಿವಿಟಿ ಅನ್ನು 7 ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದು ಬೋಹ್ಮ್ ಈಗಾಗಲೇ ರಚಿಸಿದ್ದಾಗಿದೆ ವಿಭಿನ್ನವಾದ ಡೇಟಾವನ್ನು ತೆಗೆದುಕೊಳ್ಳುವ ಮೂಲಕ ಹಲವಾರು ಸಂಶೋಧನಾ ಕಾರ್ಯಗಳನ್ನು ನಡೆಸುವ ಮೂಲಕ ಈ ವ್ಯಾಲ್ಯೂಗಳನ್ನು ಈಗಾಗಲೇ ಉತ್ಪಾದಿಸಲಾಗಿದೆ ಈಗ ಸ್ಕೇಲ್ ಡ್ರೈವರ್ಗಳ ಬಗ್ಗೆ ನೋಡೋಣ ಆರಂಭಿಕ ಕಾರ್ಯದಲ್ಲಿ ಈ ಸ್ಕೇಲ್ ಫ್ಯಾಕ್ಟರ್ ಎಂದು ಕರೆಯಲ್ಪಡುವ ಫ್ಯಾಕ್ಟರ್ ಅನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೇನೆ ಈಗ ಈ ಸ್ಕೇಲ್ ಫ್ಯಾಕ್ಟರ್ ಅನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ ಎಂದು ನೋಡೋಣ ಸ್ಕೇಲ್ ಡ್ರೈವರ್ಗಳು ಅಥವಾ ಎಕ್ಸ್ಪೋನೆಂಟ್ ಭಾಗಗಳನ್ನು ಈ ರೀತಿ ಲೆಕ್ಕಹಾಕಲಾಗುತ್ತದೆ ಇದು ಪ್ರೊಜೆಕ್ಟ್ ಡ್ಯುರೇಷನ್ ಮತ್ತು ಕಾಸ್ಟ್ಗೆ ಕೊಡುಗೆ ನೀಡುವ ಪ್ರಮುಖ ಫ್ಯಾಕ್ಟರ್ ಆಗಿದೆ ಸ್ಕೇಲ್ ಡ್ರೈವರ್ಗಳು ಅವುಗಳು ಎಫರ್ಟ್ ಈಕ್ವೇಷನ್ನಲ್ಲಿ ಬಳಸಬೇಕಾದ ಎಕ್ಸ್ಪೋನೆಂಟ್ನನ್ನು ನಿರ್ಧರಿಸುತ್ತಾರೆ ಸ್ಕೇಲ್ ಡ್ರೈವರ್ಗಳನ್ನು ಬದಲಾಯಿಸಲಾಗುತ್ತದೆ ಅವರು COCOMO 81 ರ ಡೆವಲಪ್ಮೆಂಟ್ ಮೊಡ್ಗಳನ್ನು ಬದಲಾಯಿಸಿದ್ದಾರೆ COCOMO 81 ನಲ್ಲಿ ನೋಡಿ ನಾವು ಮೂರು ಡೆವಲಪ್ಮೆಂಟ್ ಮೊಡ್ಗಳನ್ನು ಹೊಂದಿದ್ದೇವೆ ನಿಮ್ಮ ಆರ್ಗ್ಯಾನಿಕ್ ಸೆಮಿಡಿಟ್ಯಾಚ್ಡ್ ಮತ್ತು ಎಂಬೆಡೆಡ್ ಆದರೆ COCOMO II ನಲ್ಲಿ ಅವರು ಸ್ಕೇಲ್ ಡ್ರೈವರ್ಗಳನ್ನು ಬಳಸಿದ್ದಾರೆ ಮತ್ತು ಅವರು COCOMO 81 ರ ಎಲ್ಲಾ ಮೂರು ಡೆವಲಪ್ಮೆಂಟ್ ಮೊಡ್ಗಳನ್ನು ಬದಲಾಯಿಸಿದ್ದಾರೆ COCOMO II ನಲ್ಲಿ ಬಳಸಲಾದ 5 ಸ್ಕೇಲ್ ಡ್ರೈವರ್ಗಳು ಯಾವುವು ಅವು ಈ ಕೆಳಗಿನಂತಿವೆ ಪ್ರಿಸಿಡೆಂಟೆಡ್ನೆಸ್ ಡೆವಲಪ್ಮೆಂಟ್ ಫ್ಲೆಕ್ಸ್ಬಿಲಿಟಿ ಆರ್ಕಿಟೆಕ್ಚರ್ ಅಥವಾ ರಿಸ್ಕ್ ರೆಸಲ್ಯೂಶನ್ ಟೀಮ್ ಕೋಹೆನ್ಸನ್ ಮತ್ತು ಪ್ರೋಸೆಸ್ ಮೇಚುರಿಟಿ ನಂತರ ನಾವು ಮುಂದಿನ ಮೋಡೆಲ್ಗೆ ಬರುತ್ತೇವೆ ಆ ಅರ್ಲಿ ಡಿಸೈನ್ ಮೋಡೆಲ್ ಮತ್ತು ನಂತರದ ಆರ್ಕಿಟೆಕ್ಚರ್ ಮೋಡೆಲ್ ಆದ್ದರಿಂದ ಇಲ್ಲಿ ಎಫರ್ಟ್ ಅನ್ನು ಈ ಕೆಳಗಿನಂತೆ ಲೆಕ್ಕಹಾಕಲಾಗುತ್ತದೆ ಎನ್ವಿರಾನ್ಮೆಂಟ್ ಮಲ್ಟಿಪ್ಲೇಯರ್ಗಳು ಪ್ರೊಡಕ್ಟ್ ಪ್ಲಾಟ್ಫಾರ್ಮ್ ಪೀಪಲ್ ಮತ್ತು ಪ್ರೊಜೆಕ್ಟ್ನ ಫ್ಯಾಕ್ಟರ್ಗಳಾಗಿರಬಹುದು ಸೈಜ್ ಸಾಮಾನ್ಯವಾಗಿ ಅಂದಾಜು ಮಾಡಲಾದ ಮೂಲ ಗಾತ್ರವಾಗಿದೆ ಮತ್ತು ಇಲ್ಲಿ ಇದು ರೀ ಯೂಸ್ ಮತ್ತು ವೊಲಟೈಲಿಟಿ ಪರಿಣಾಮಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಪ್ರೋಸೆಸ್ ಸ್ಕೇಲ್ ಫ್ಯಾಕ್ಟರ್ಗಳು ಯಾವುವು ಎಂದರೆ ಕನ್ಸ್ಟ್ರೈನ್ಗಳು ರಿಸ್ಕ್ ಆರ್ಕಿಟೆಕ್ಚರ್ ಟೀಮ್ ಮೇಚುರಿಟಿ ಫ್ಯಾಕ್ಟರ್ಗಳು ಇತ್ಯಾದಿಗಳಾಗಿವೆ ಷೆಡ್ಯೂಲ್ ಅನ್ನು ಅರ್ಲಿ ಡಿಸೈನ್ ಮತ್ತು ನಂತರದ ಆರ್ಕಿಟೆಕ್ಚರ್ ಮೋಡೆಲ್ ಅಲ್ಲಿ ಈ ಕೆಳಗಿನಂತೆ ಲೆಕ್ಕ ಹಾಕಬಹುದು ಇವುಗಳು ಪ್ರೋಸೆಸ್ ಸ್ಕೇಲ್ ಫ್ಯಾಕ್ಟರ್ಗಳು ಕನ್ಸ್ಟ್ರೈನ್ಗಳು ರಿಸ್ಕ್ ಆರ್ಕಿಟೆಕ್ಚರ್ ಮತ್ತು ಮೇಚುರಿಟಿ ಫ್ಯಾಕ್ಟರ್ಗಳಾಗಿವೆ ಈಗ ನಾವು ಇನ್ನೊಂದು ವಿಧಾನವನ್ನು COCOMO II ಸ್ಕೇಲಿಂಗ್ ಎಕ್ಸ್ಪೋನೆಂಟ್ ವಿಧಾನವನ್ನು ನೋಡೋಣ ಆದ್ದರಿಂದ ಇಲ್ಲಿ ನಾಮಿನಲ್ ಪರ್ಸನ್ ಮಂತ್ಸ್ ಅನ್ನು ಈ ಕೆಳಗಿನಂತೆ ಲೆಕ್ಕಹಾಕಲಾಗುತ್ತದೆ Nominal person months AB ಅಲ್ಲಿ B ಅನ್ನು ಈ ಸೂತ್ರವನ್ನು ಬಳಸಿ ಲೆಕ್ಕ ಹಾಕಲಾಗುತ್ತದೆ B 0 91 0 01 ∑ B ವ್ಯಾಲ್ಯೂವು 0 91 ರಿಂದ 1 23 ರವರೆಗೆ ಇರಬಹುದು ಐದು ಸ್ಕೇಲ್ ಫ್ಯಾಕ್ಟರ್ಗಳಿವೆ ಮತ್ತು ಆರು ರೇಟಿಂಗ್ ಹಂತಗಳನ್ನು ನಾವು ನೋಡುತ್ತೇವೆ ಐದು ಸ್ಕೇಲ್ ಫ್ಯಾಕ್ಟರ್ಗಳೆಂದರೆ ಆ ವಿಷಯಗಳು ಪ್ರಿಸಿಡೆಂಟೆಡ್ನೆಸ್ ಡೆವಲಪ್ಮೆಂಟ್ ಫ್ಲೆಕ್ಸ್ಬಿಲಿಟಿ ಆರ್ಕಿಟೆಕ್ಚರ್ ಅಥವಾ ರಿಸ್ಕ್ ರೆಸಲ್ಯೂಶನ್ ಟೀಮ್ ಕೋಹೆನ್ಸನ್ ಮತ್ತು ಪ್ರೋಸೆಸ್ ಮೇಚುರಿಟಿ ಮತ್ತು ನಾವು ಆರು ರೇಟಿಂಗ್ಗಳಿವೆ ಹಾಗಾದರೆ ಈ ಆರು ಯಾವುವು ಆದ್ದರಿಂದ ಪ್ರೋಸೆಸ್ ಮೇಚುರಿಟಿ ಇದು SEI CMM ಮೋಡೆಲ್ನಿಂದ ಪಡೆಯಲಾಗಿದೆ ಅದು ಮೆಚುರಿಟಿ ಕೆಪಬಿಲಿಟಿ ಮೆಚುರಿಟಿ ಮೋಡೆಲ್ ಆಗಿದೆ ಅವರು ಉಲ್ಲೇಖಿಸಿದ ಕೋಡ್ಗಳು ಈ ಸಮಸ್ಯೆಗಳನ್ನು ಮಾಡುವಾಗ ಅವುಗಳನ್ನು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ಈಗ ಈ ಐದು ಸ್ಕೇಲ್ ಫ್ಯಾಕ್ಟರ್ಗಳಿಗೆ ಆರು ರೇಟಿಂಗ್ ಮಟ್ಟಗಳು ಯಾವುವು ಎಂದು ನೋಡೋಣ ಆದ್ದರಿಂದ ಇವುಗಳು ಆರು ರೇಟಿಂಗ್ ಹಂತಗಳಾಗಿವೆ ತುಂಬಾ ಕಡಿಮೆ ಕಡಿಮೆ ನಾಮಿನಲ್ ಹೆಚ್ಚು ಅತಿ ಹೆಚ್ಚು ಮತ್ತು ಹೆಚ್ಚುವರಿ ಹೆಚ್ಚು ನಾವು ಇಲ್ಲಿ ಬಳಸಿರುವ ಸ್ಕೇಲ್ ಫ್ಯಾಕ್ಟರ್ಗಳು PREC FLEX RESL TEAM PMAT ಇತ್ಯಾದಿ ಕೋಡ್ಗಳಾಗಿವೆ ಆದ್ದರಿಂದ ಅವುಗಳನ್ನು ಇಲ್ಲಿ ತೋರಿಸಲಾಗಿದೆ ಇವುಗಳು ಸ್ಕೇಲ್ ಫ್ಯಾಕ್ಟರ್ಗಳಾಗಿವೆ ಮತ್ತು ಅವುಗಳನ್ನು 6 ಪ್ರಮಾಣದಲ್ಲಿ ರೇಟ್ ಮಾಡಲಾಗಿದೆ 6 ಪಾಯಿಂಟ್ ಸ್ಕೇಲ್ ಮತ್ತು ಈ PMAT ಇದು CMM ಅಥವಾ ಹೌದು CMMI ಯಲ್ಲಿ 18 KPA ಸಾಧನೆ ಹಂತಗಳ ತೂಕದ ಮೊತ್ತವಾಗಿದೆ ನಂತರ ನಾವು ಮುಂದಿನ ಮೋಡೆಲ್ ರೀ ಯೂಸ್ ಮೋಡೆಲ್ ಅನ್ನು ನೋಡುತ್ತೇವೆ ಆದ್ದರಿಂದ ರೀ ಯೂಸ್ ಕಾಸ್ಟ್ಗಳು ಸಾಮಾನ್ಯವಾಗಿ ಕಂಪೋನೆಂಟ್ ಅನ್ನು ನಿರ್ಣಯಿಸಲು ಆಯ್ಕೆ ಮಾಡಲು ಮತ್ತು ಸಂಯೋಜಿಸಲು ಓವರ್ಹೆಡ್ ಅನ್ನು ಪರಿಗಣಿಸುತ್ತವೆ ಆದ್ದರಿಂದ ಸಣ್ಣ ಮಾರ್ಪಾಡುಗಳು ಸಹ ಅವರು ಅಸಮಾನವಾದ ದೊಡ್ಡ ವೆಚ್ಚವನ್ನು ಉಂಟುಮಾಡುತ್ತವೆ ಆದ್ದರಿಂದ ಅವುಗಳನ್ನು ಮೊದಲು ಕಾಳಜಿ ವಹಿಸುತ್ತವೆ ಈ ರೀ ಯೂಸ್ ಮೋಡೆಲ್ ಯಾವುದೇ ಬದಲಾವಣೆಯಿಲ್ಲದೆ ಮರುಬಳಕೆಯಾಗುವ ಬ್ಲಾಕ್-ಬಾಕ್ಸ್ ಕೋಡ್ ಅನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಹೊಸ ಕೋಡ್ನೊಂದಿಗೆ ಸಂಯೋಜಿಸಲು ಅಳವಡಿಸಿಕೊಳ್ಳಬೇಕಾದ ಕೋಡ್ ಆದ್ದರಿಂದ ಈ ರೀ ಯೂಸ್ ಮೋಡೆಲ್ ಎರಡು ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಬದಲಾವಣೆಯಿಲ್ಲದೆ ಮರುಬಳಕೆಯಾಗುವ ಬ್ಲಾಕ್-ಬಾಕ್ಸ್ ಕೋಡ್ ಮತ್ತು ಹೊಸ ಕೋಡ್ನೊಂದಿಗೆ ಸಂಯೋಜಿಸಲು ಅಳವಡಿಸಿಕೊಳ್ಳಬೇಕಾದ ಕೋಡ್ ಆಗಿದೆ ಈ ರೀ ಯೂಸ್ ಮೋಡೆಲ್ಗೆ ಎರಡು ಆವೃತ್ತಿಗಳಿವೆ ಒಂದು ಬ್ಲಾಕ್-ಬಾಕ್ಸ್ ರೀ ಯೂಸ್ ಮೋಡೆಲ್ ಕೋಡ್ ಅನ್ನು ಮಾರ್ಪಡಿಸದಿರುವ ಬ್ಲಾಕ್-ಬಾಕ್ಸ್ ರೀ ಯೂಸ್ ಮೋಡೆಲ್ ನಂತರ ಎಫರ್ಟ್ ಎಸ್ಟಿಮೇಟ್ ಅನ್ನು ಲೆಕ್ಕ ಹಾಕಲಾಗುತ್ತದೆ ವೈಟ್ ಬಾಕ್ಸ್ ರೀ ಯೂಸ್ ಮೋಡೆಲ್ನಲ್ಲಿ ಕೋಡ್ ಅನ್ನು ಮಾರ್ಪಡಿಸಲಾಗಿದೆ ನಂತರ ನೀವು ಎಫರ್ಟ್ ಅನ್ನು ಎಸ್ಟಿಮೇಟ್ ಮಾಡಬಹುದು ಸೈಜ್ ಎಸ್ಟಿಮೇಟ್ ಹೊಸ ಸೋರ್ಸ್ ಕೋಡ್ನ ಲೈನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಇದು ನಂತರ ಹೊಸ ಕೋಡ್ಗಾಗಿ ಸೈಜ್ ಎಸ್ಟಿಮೇಟ್ ಅನ್ನು ಸರಿಹೊಂದಿಸುತ್ತದೆ ಇದು ರೀ ಯೂಸ್ ಮೋಡೆಲ್ನಲ್ಲಿ ನಡೆಯುತ್ತಿದೆ ರೀ ಯೂಸ್ ಎಸ್ಟಿಮೇಟ್ಗಳು ಹೀಗಿವೆ ನಾವು ಎರಡು ಸಾಧ್ಯತೆಗಳನ್ನು ನೋಡುತ್ತೇವೆ ರಚಿಸಿದ ಅಥವಾ ಮರುಬಳಕೆಯ ಕೋಡ್ಗಾಗಿ ಪರ್ಸನ್ ಮಂತ್ ಎಂದರೆ ಪರ್ಸನ್ ಮಂತ್ನಲ್ಲಿನ ಎಫರ್ಟ್ PM ASLOC AT100ATPROD ಇಲ್ಲಿ ASLOC ಎಂಬುದು ರಚಿತವಾದ ಕೋಡ್ನ ಸಾಲುಗಳ ಸಂಖ್ಯೆ AT ಎಂಬುದು ಸ್ವಯಂಚಾಲಿತವಾಗಿ ಉತ್ಪತ್ತಿಯಾಗುವ ಕೋಡ್ನ ಶೇಕಡಾವಾರು ATPROD ಎಂಬುದು ಈ ಕೋಡ್ ಅನ್ನು ಸಂಯೋಜಿಸುವಲ್ಲಿ ಎಂಜಿನಿಯರ್ಗಳ ಉತ್ಪಾದಕತೆಯಾಗಿದೆ ಮತ್ತು ಕೋಡ್ ಅನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಸಂಯೋಜಿಸಬೇಕಾದರೆ ಸೂತ್ರವು ಬದಲಾಗುತ್ತದೆ ಆದ್ದರಿಂದ ಇಲ್ಲಿ ESLOC ESLOC ASLOC 1 AT100 AAM ಸಮಾನವಾಗಿರುತ್ತದೆ ASLOC ಅನ್ನು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ AT ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ASLOC ಎಂದರೆ ರಚಿತವಾದ ಕೋಡ್ನ ಸಾಲುಗಳ ಸಂಖ್ಯೆ AT ಎಂಬುದು ಸ್ವಯಂಚಾಲಿತವಾಗಿ ಉತ್ಪತ್ತಿಯಾಗುವ ಕೋಡ್ನ ಶೇಕಡಾವಾರು ಅವರು ಬಳಸುವ ಮೊದಲು ಅವು ಎಂದಿನಂತೆ ಇರುತ್ತವೆ ಮತ್ತು AAM ಇದು ಇಲ್ಲಿ ಹೊಸ ಪದವಾಗಿದೆ ಆದ್ದರಿಂದ ಇದು ಅಡಾಪ್ಟೇಶನ್ ಅಡ್ಜಸ್ಟ್ಮೆಂಟ್ ಮಲ್ಟಿಪ್ಲಿಯರ್ ಆಗಿದ್ದು ರೀ ಯೂಸ್ ಕೋಡ್ ಅನ್ನು ಬದಲಾಯಿಸುವ ವೆಚ್ಚದಿಂದ ಲೆಕ್ಕಾಚಾರ ಮಾಡಲಾಗುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಕೋಡ್ ಮತ್ತು ರೀ ಯೂಸ್ ಕಾಸ್ಟ್ ಅನ್ನು ಹೇಗೆ ಸಂಯೋಜಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವ ಕಾಸ್ಟ್ ಆದ್ದರಿಂದ ಕೋಡ್ ಅನ್ನು ಅರ್ಥಮಾಡಿಕೊಳ್ಳಲು ಮತ್ತು ಸಂಯೋಜಿಸಬೇಕಾದಾಗ ನೀವು ಈ E ಅನ್ನು ಲೆಕ್ಕಾಚಾರ ಮಾಡಬಹುದು ಅಂದಾಜಿನ ಪ್ರಕಾರ ನೀವು ESLOC ಅನ್ನು ಲೆಕ್ಕಾಚಾರ ಮಾಡಬಹುದು ಈಗ ಕೊನೆಯ ಮೋಡೆಲ್ ಪೋಸ್ಟ್ ಆರ್ಕಿಟೆಕ್ಚರ್ ಲೆವೆಲ್ ಅನ್ನು ನಂತರದ ನಾವು ನೋಡುತ್ತೇವೆ ಇದು ಅರ್ಲಿ ಡಿಸೈನ್ ಮೋಡೆಲ್ನಂತೆಯೇ ಅದೇ ಸೂತ್ರವನ್ನು ಬಳಸುತ್ತದೆ ಆದರೆ 7 ಸಂಬಂಧಿತ ಮಲ್ಟಿಪ್ಲಿಯರ್ಗಳಿಗಿಂತ 17 ಅನ್ನು ಹೊಂದಿದೆ ಹಿಂದಿನದರಲ್ಲಿ ನೋಡಿ ಇ ಅಥವಾ ಈ ಹಿಂದಿನ ಮಾದರಿಯನ್ನು ಕ್ಷಮಿಸಿ ಈ ಅರ್ಲಿ ಡಿಸೈನ್ ಮೋಡೆಲ್ನಲ್ಲಿ ವಾಸ್ತವವಾಗಿ 7 ಸಂಬಂಧಿತ ಮಲ್ಟಿಪ್ಲಿಯರ್ಗಳಿವೆ ಅರ್ಲಿ ಡಿಸೈನ್ ಮೋಡೆಲ್ 7 ಸಂಬಂಧಿತ ಮಲ್ಟಿಪ್ಲಿಯರ್ಗಳನ್ನು ಬಳಸಲಾಗುತ್ತಿತ್ತು ಆದರೆ ಪೋಸ್ಟ್ ಆರ್ಕಿಟೆಕ್ಚರ್ ಮೋಡೆಲ್ನಲ್ಲಿ 17 ಮಲ್ಟಿಪ್ಲಿಯರ್ಗಳನ್ನು ಬಳಸಲಾಗುತ್ತದೆ ಕೋಡ್ ಸೈಜ್ ಅನ್ನು ಈ ಕೆಳಗಿನಂತೆ ಅಂದಾಜಿಸಲಾಗಿದೆ ಮೊದಲು ಅಭಿವೃದ್ಧಿಪಡಿಸಬೇಕಾದ ಹೊಸ ಕೋಡ್ನ ಸಾಲುಗಳ ಸಂಖ್ಯೆಯನ್ನು ಕಂಡುಹಿಡಿಯಲಾಗುತ್ತದೆ ನಂತರ ನಾವು ಈಗಾಗಲೇ ತೋರಿಸಿದ ರೀ ಯೂಸ್ ಮೋಡೆಲ್ ಅನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಲಾದ ಹೊಸ ಕೋಡ್ನ ಸಮಾನ ಸಂಖ್ಯೆಯ ಸಾಲುಗಳನ್ನು ಅಂದಾಜು ಮಾಡಿ ನಂತರ ಅವಶ್ಯಕತೆಗಳು ಬದಲಾವಣೆಗೆ ಅನುಗುಣವಾಗಿ ಮಾರ್ಪಡಿಸಬೇಕಾದ ಕೋಡ್ನ ಸಾಲುಗಳ ಸಂಖ್ಯೆಯ ಅಂದಾಜು ಅವಶ್ಯಕತೆ ಬದಲಾದಾಗ ನೀವು ಕೆಲವು ಸಾಲುಗಳನ್ನು ಅಥವಾ ಕೆಲವು ಕೋಡ್ಗಳನ್ನು ಮಾರ್ಪಡಿಸಬೇಕಾಗಬಹುದು ಆದ್ದರಿಂದ ಅಗತ್ಯತೆಗಳ ಬದಲಾವಣೆಗಳಿಗೆ ಅನುಗುಣವಾಗಿ ಮಾರ್ಪಡಿಸಬೇಕಾದ ಕೋಡ್ನ ಸಾಲುಗಳ ಸಂಖ್ಯೆಯ ಅಂದಾಜು ಸಹ ಅಂದಾಜು ಮಾಡಬೇಕಾಗಿದೆ ಈಗ COCOMO II ಸ್ಕೇಲ್ ಫ್ಯಾಕ್ಟರ್ಗಳ ಬಗ್ಗೆ ತ್ವರಿತವಾಗಿ ನೋಡೋಣ ಐದು ಸ್ಕೇಲ್ ಫ್ಯಾಕ್ಟರ್ಗಳಿವೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಇದನ್ನು ನಾವು ಮೊದಲೇ ನೋಡಿದ್ದೇವೆ ಆದ್ದರಿಂದ ಈ ಐದು ಫ್ಯಾಕ್ಟರ್ಗಳು ಸಿಸ್ಟಮ್ ಗಾತ್ರಕ್ಕೆ ನಿರ್ದಿಷ್ಟವಾಗಿ ಸೂಕ್ಷ್ಮವಾಗಿರುತ್ತವೆ ಆದ್ದರಿಂದ ಪ್ರಿಸಿಡೆಂಟೆಡ್ನೆಸ್ ಹಿಂದಿನ ಉದಾಹರಣೆಗಳ ಮಟ್ಟವನ್ನು ಪ್ರತಿನಿಧಿಸುತ್ತದೆ ಅದನ್ನು ನೀವು ಈಗಾಗಲೇ ನಿರ್ವಹಿಸಿದಂತಹ ಪ್ರಕರಣಗಳನ್ನು ಈಗಾಗಲೇ ಸಮಾಲೋಚಿಸಬಹುದು ಆದ್ದರಿಂದ ಈ ಹಿಂದಿನ ಕ್ರಿಯೆಯ ಉದಾಹರಣೆಗಳನ್ನು ಯಾವ ಮಟ್ಟಕ್ಕೆ ಸಂಪರ್ಕಿಸಬಹುದು ಡೆವಲಪ್ಮೆಂಟ್ ಫ್ಲೆಕ್ಸಿಬಿಲಿಟಿ ಪ್ರೊಜೆಕ್ಟ್ ಅನ್ನು ಕಾರ್ಯಗತಗೊಳಿಸುವಾಗ ಇರುವ ಮಟ್ಟವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇಂಪ್ಲಿಮೇಂಟೇಷೆನ್ನ ಸಮಯದಲ್ಲಿ ಹಲವು ನಿರ್ಬಂಧಗಳಿವೆಯೇ ಅಥವಾ ನೀವು ಸಂಪೂರ್ಣವಾಗಿ ಹೊಂದಿಕೊಳ್ಳುವವರಾಗಿದ್ದರೆ ನಿಮ್ಮ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದು ನೀವು ಸ್ವತಂತ್ರರಾಗಿರುವ ಯಾವುದೇ ನಿರ್ಬಂಧಗಳಿಲ್ಲದೆ ಈ ಇಂಪ್ಲಿಮೇಂಟೇಷೆನ್ನನ್ನು ನೀವೇ ಮಾಡಬಹುದು ಆದ್ದರಿಂದ ಡೆವಲಪ್ಮೆಂಟ್ ಫ್ಲೆಕ್ಸಿಬಿಲಿಟಿ ಪ್ರೊಜೆಕ್ಟ್ ನನ್ನು ಕಾರ್ಯಗತಗೊಳಿಸಿದಾಗ ಇರುವ ಫ್ಲೆಕ್ಸಿಬಿಲಿಟಿಯ ಮಟ್ಟವನ್ನು ಪ್ರತಿನಿಧಿಸುತ್ತದೆ ಆರ್ಕಿಟೆಕ್ಚರ್ ರಿಸ್ಕ್ ರೆಸಲ್ಯೂಶನ್ ಇದು ಅವಶ್ಯಕತೆಗಳ ಬಗ್ಗೆ ಅನಿಶ್ಚಿತತೆಯ ಮಟ್ಟವನ್ನು ಹೇಳುತ್ತದೆ ಆದ್ದರಿಂದ ಈ ಅವಶ್ಯಕತೆಗಳು ನಿಮಗೆ ಸ್ಪಷ್ಟವಾಗಿಲ್ಲ ಅವಶ್ಯಕತೆಗಳು ತುಂಬಾ ಅನಿಶ್ಚಿತವಾಗಿವೆ ಅವು ಖಚಿತವಾಗಿಲ್ಲ ಆದ್ದರಿಂದ RESL ಪ್ರತಿನಿಧಿಸುವ ಅವರ ಅವಶ್ಯಕತೆಗಳ ಬಗ್ಗೆ ಅನಿಶ್ಚಿತತೆಯ ಮಟ್ಟ ಏನು ಮತ್ತು ಇದೇ ರೀತಿ ಟೀಮ್ ಕೋಹೆನ್ಸನ್ ತಂಡದ ಸದಸ್ಯರ ನಡುವೆ ಇದೆ ಮತ್ತು ಪ್ರೋಸೆಸ್ ಮೆಚುರಿಟಿ ಅನ್ನು CMMI ಕೆಪಬಿಲಿಟಿ ಮೆಚುರಿಟಿ ಮೋಡೆಲ್ ಇಂಟಿಗ್ರೇಷನ್ ಮೂಲಕ ನಿರ್ಣಯಿಸಬಹುದು ಆದ್ದರಿಂದ COCOMO II ಸ್ಕೇಲ್ ಫ್ಯಾಕ್ಟರ್ಗೆ ಇವುಗಳು ವಿಭಿನ್ನ ಫ್ಯಾಕ್ಟರ್ಗಳಾಗಿವೆ ಆದ್ದರಿಂದ ಇವು ಡ್ರೈವರ್ಗಳಾದಗ ಇವುಗಳು 1 2 3 5 6 ಅನ್ನು ನೀವು 6 ಸ್ಕೇಲ್ ಎಂದು ರೇಟ್ ಮಾಡುತ್ತೀರಿ ಮತ್ತು ಇವುಗಳನ್ನು ವ್ಯಾಲ್ಯೂಗಳಾನ್ನಾಗಿ ನೀಡಲಾಗಿದೆ ಈಗ ನಾವು ಸ್ಕೇಲ್ ಫ್ಯಾಕ್ಟರ್ ಅನ್ನು ಬಳಸುವುದಕ್ಕಾಗಿ ಕೆಲವು ಉದಾಹರಣೆಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳೋಣ ಉದಾಹರಣೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ಇದು ಈಗಾಗಲೇ ಅಭಿವೃದ್ಧಿಪಡಿಸಿದ ಹಿಂದಿನವುಗಳಿಗೆ ಹೋಲುತ್ತದೆ ಆದ್ದರಿಂದ ಈಗಾಗಲೇ ಅವರು ಇದೇ ರೀತಿಯ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಆದ್ದರಿಂದ ಇದೀಗ ನೀವು ಇದೀಗ ಇದೇ ರೀತಿಯ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದೀರಿ ಇದು ಅತ್ಯಂತ ನಿಖರವಾದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಡಾಕ್ಯುಮೆಂಟ್ ತುಂಬಾ ಕಟ್ಟುನಿಟ್ಟಾದ ಅವಶ್ಯಕತೆಗಳನ್ನು ಹೊಂದಿದೆ ಆದ್ದರಿಂದ ಪ್ರೆಸಿಡೆಂಟ್ ತುಂಬಾ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತದೆ PREC ಪ್ರೆಸಿಡೆಂಟ್ ಆಗಿದೆ ಎಂದು ನಾನು ಭಾವಿಸುತ್ತೇನೆ ಹೌದು ಆದ್ದರಿಂದ ಈಗ ಪ್ರೆಸಿಡೆಂಟ್ ತುಂಬಾ ಹೆಚ್ಚಾಗಿದೆ ಮತ್ತು ಹೆಚ್ಚಿನ ಮೌಲ್ಯಕ್ಕೆ ಇದು 1 24 ಆಗಿರಬಹುದು ಬಹುಶಃ ಹೆಚ್ಚಿನ ವ್ಯಾಲ್ಯೂವು ಇದು ಪ್ರೆಸಿಡೆಂಟ್ ಆಗಿದೆ ಹೆಚ್ಚಿನ ವ್ಯಾಲ್ಯೂವನ್ನು ನೋಡಿ ತುಂಬಾ ಹೆಚ್ಚು 1 24 ಆಗಿದೆ ಆದ್ದರಿಂದ ನೀವು ಬಳಸಿದಂತೆಯೇ ಫ್ಲೆಕ್ಸಿಬಿಲಿಟಿ ತುಂಬಾ ಕಡಿಮೆಯಾಗಿದೆ ಎಂದು ಹೇಳಲಾಗುತ್ತದೆ 07 ಫ್ಲೆಕ್ಸಿಬಿಲಿಟಿ ಕಡಿಮೆ ಎಂದು ನೀವು ನೋಡಬಹುದು ತುಂಬಾ ಕಡಿಮೆ ಇದು 5 ಮತ್ತು ಒಳ್ಳೆಯ ಸುದ್ದಿ ಏನೆಂದರೆ ಅವಶ್ಯಕತೆಗಳನ್ನು ಬದಲಾಯಿಸುವ ಸಾಧ್ಯತೆಯಿಲ್ಲ ಅದು ಬದಲಾಗುವುದಿಲ್ಲ ಆದ್ದರಿಂದ RESL 2 83 ಸ್ಕೋರ್ನೊಂದಿಗೆ ಹೆಚ್ಚು RESL ಅನ್ನು ನೀವು ಇಲ್ಲಿ RESL ಅನ್ನು ನೋಡಬಹುದು ಅದು ಹೆಚ್ಚು ಅದು 2 ಆದ್ದರಿಂದ RESL 2 83 ಆದರೆ ತಂಡವು ಬಿಗಿಯಾಗಿ ಹೆಣೆದಿದೆ ಆದ್ದರಿಂದ ತಂಡದ ಸ್ಕೋರ್ ಹೆಚ್ಚು ತಂಡವು ಹೆಚ್ಚಿನದನ್ನು ನೋಡುವುದು ಎಷ್ಟು ಗರಿಷ್ಠ 2 19 ಆದ್ದರಿಂದ ನಾವು ಇಲ್ಲಿ 2 19 ಅನ್ನು ತೋರಿಸಿದ್ದೇವೆ ಆದರೆ ಪ್ರೋಸೆಸ್ಗಳು ಬಹಳ ಅನೌಪಚಾರಿಕವಾಗಿವೆ ಆದ್ದರಿಂದ PMAT ಕಡಿಮೆ ಮತ್ತು PMAT ಗಾಗಿ ಕಡಿಮೆ ವ್ಯಾಲ್ಯೂವು 6 24 ಆಗಿದೆ PMAT ಕಡಿಮೆ 6 24 ಆಗಿದೆ ಈಗ ನೀವು ಸ್ಕೇಲ್ ಫ್ಯಾಕ್ಟರ್ ಅನ್ನು ಕಂಡುಹಿಡಿಯಬಹುದು ಸ್ಕೇಲ್ ಫ್ಯಾಕ್ಟರ್ sf ಗಾಗಿ ಸೂತ್ರವನ್ನು ಈ ರೀತಿ ನೀಡಲಾಗಿದೆ sf B 0 01 × Σ scale factor values ಅದು 0 91 0 01 ಇಲ್ಲಿ ನೀವು ಪಡೆದಿರುವ ನಾಲ್ಕು ವ್ಯಾಲ್ಯೂಗಳು ಯಾವುವು 1 24 5 24ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಆ ವ್ಯಾಲ್ಯೂಗಳನ್ನು ಗುಣಿಸಲಾಗುವುದು ಆದ್ದರಿಂದ ಸರಳೀಕರಣದ ಮೇಲೆ ನೀವು 1 0857 ಅನ್ನು ಪಡೆಯುತ್ತೀರಿ ಒಂದು ವ್ಯವಸ್ಥೆಯು ಸಿಸ್ಟಮ್ ಅನ್ನು ಹೊಂದಿದ್ದರೆ ಅಥವಾ ಸಿಸ್ಟಮ್ 10 kloc ಅನ್ನು ಹೊಂದಿದ್ದರೆ ಎಸ್ಟಿಮೇಟ್ ಎಷ್ಟು ಎಂದು ಅಂದಾಜಿಸಲಾಗಿದೆ ಬೇಸಿಕ್ ಎಸ್ಟಿಮೇಟ್ ಸಿಸ್ಟಮ್ 10 kloc ಅನ್ನು ಹೊಂದಿದೆ ಎಂದು ಭಾವಿಸೋಣ ಆದ್ದರಿಂದ ಎಸ್ಟಿಮೇಟ್ ಎಷ್ಟು 2 ಪಾಯಿಂಟ್ ಮೌಲ್ಯದ ಪಡೆದ ಮೌಲ್ಯ 2 94 ಆಗಿ ಸೈಜ್ ವ್ಯಾಲ್ಯೂವು 10 ಆಗಿರುತ್ತದೆ ಆದ್ದರಿಂದ ಎಕ್ಸ್ಪೋನೆಂಟ್ ಫ್ಯಾಕ್ಟರ್ 1 0857 ಆಗಿದೆ ಆದ್ದರಿಂದ ಸರಳೀಕರಣದಲ್ಲಿ ನೀವು 35 8 ಪರ್ಸನ್ ಮಂತ್ಸ್ಗಳನ್ನು ಪಡೆಯುತ್ತೀರಿ ಆದ್ದರಿಂದ ಎಕ್ಸ್ಪೋನೆಂಟ್ ಅನ್ನು ಬಳಸುವುದರಿಂದ ಅದರ ಪವರ್ ಅರ್ಥವು ದೊಡ್ಡ ಅಪ್ಲಿಕೇಶನ್ಗಳಿಗೆ ಎಸ್ಟಿಮೇಟ್ಗಳಿಗೆ ಅಸಮಾನವಾಗಿ ಹೆಚ್ಚಿನದನ್ನು ಸೇರಿಸುತ್ತದೆ ಇವುಗಳು ಆದ್ದರಿಂದ ಈ ಸ್ಕೇಲ್ ಫ್ಯಾಕ್ಟರ್ಗಳ ಹೊರತಾಗಿ ನಾವು ಈಗಾಗಲೇ ಐದು ಸ್ಕೇಲ್ ಫ್ಯಾಕ್ಟರ್ಗಳನ್ನು ನೋಡಿದ್ದೇವೆ ಎಫರ್ಟ್ ಮಲ್ಟಿಪ್ಲೈಯರ್ಗಳನ್ನು ಸಹ ಮೌಲ್ಯಮಾಪನ ಮಾಡಲಾಗುತ್ತದೆ ಕೆಳಗಿನವುಗಳು ನೀವು COCOMO II ನಲ್ಲಿ ಬಳಸುವ ಎಫರ್ಟ್ ಮಲ್ಟಿಪ್ಲೈಯರ್ಗಳನ್ನು ಅಂದರೆ RCPX ಎಂದರೆ ಪ್ರೊಡ್ಯಾಕ್ಟ್ ರಿಲಯಬಿಲಿಟಿ ಮತ್ತು ಕಾಂಪ್ಲೆಕ್ಸಿಟಿ RUSE ಎಂದರೆ ರೀ ಯೂಸ್ ರಿಕ್ವೆರ್ಡ್ PDIF ಪ್ಲಾಟ್ಫಾರ್ಮ್ ಡಿಫಿಕಲ್ಟಿ PERS ಪರ್ಸ್ನಲ್ ಕೆಪಬಿಲಿಟಿ FCIL ಫ್ಯಾಸಿಲಿಟೀಸ್ ಅವೈಲಬಲ್ SCED ಷೆಡ್ಯೂಲ್ ಪ್ರೆಷರ್ ಆದ್ದರಿಂದ ಇವುಗಳು ವಿವಿಧ ಎಫರ್ಟ್ ಮಲ್ಟಿಪ್ಲೈಯರ್ಗಳನ್ನುಗಳಾಗಿದ್ದು ಅವುಗಳನ್ನು ನಿರ್ಣಯಿಸಬೇಕಾಗಿದೆ ಅವುಗಳ ವ್ಯಾಲ್ಯೂಗಳನ್ನು ಎಷ್ಟು ಪ್ರಮಾಣದಲ್ಲಿ ನೀಡಲಾಗಿದೆ 7 ಪ್ರಮಾಣದ ಬಹುಶಃ 1 2 3 4 5 6 7 ಹೌದು ಎಫರ್ಟ್ ಮಲ್ಟಿಪ್ಲೈಯರ್ಗಳ ವ್ಯಾಲ್ಯೂಗಳನ್ನು 7 ಪಾಯಿಂಟ್ ಪ್ರಮಾಣದಲ್ಲಿ ನೀಡಲಾಗಿದೆ ನೀವು ಅವುಗಳನ್ನು ಬಳಸಬಹುದು ನಾವು ಇನ್ನೊಂದು ಉದಾಹರಣೆಯನ್ನು ತ್ವರಿತವಾಗಿ ತೆಗೆದುಕೊಳ್ಳುತ್ತೇವೆ ಹೊಸ ಪ್ರೊಜೆಕ್ಟ್ ಅನ್ನು ಸರಿಯಾಗಿ ಅಭಿವೃದ್ಧಿಪಡಿಸಬೇಕು ಅಭಿವೃದ್ಧಿಪಡಿಸಬೇಕಾದ ಹೊಸ ಪ್ರೊಜೆಕ್ಟ್ ಸಂಸ್ಥೆಯು ಕೆಲವು ಸಮಯದಿಂದ ವ್ಯವಹರಿಸುತ್ತಿರುವ ಗುಣಲಕ್ಷಣಗಳಿಗೆ ಹೋಲುತ್ತದೆ ಅವರು ಈಗಾಗಲೇ ಇದೇ ರೀತಿಯ ಪ್ರೊಜೆಕ್ಟ್ನನ್ನು ಅಭಿವೃದ್ಧಿಪಡಿಸುವ ಮೊದಲು ಕೆಳಗಿನವುಗಳನ್ನು ಹೊರತುಪಡಿಸಿ ಎಕ್ಸೆಪ್ಶನ್ಗಳು ಯಾವುವು ಉತ್ಪಾದಿಸಬೇಕಾದ ಸಾಫ್ಟ್ವೇರ್ ಅಸಾಧಾರಣವಾಗಿ ಸಂಕೀರ್ಣವಾಗಿದೆ ಮತ್ತು ಸೇಫ್ಟಿ ಕ್ರಿಟಿಕಲ್ ಸಿಸ್ಟಮ್ ಅಲ್ಲಿ ಬಳಸಲಾಗುತ್ತದೆ ಸಾಫ್ಟ್ವೇರ್ ಪ್ರಸ್ತುತ ಬೀಟಾ ಸ್ಥಿತಿಯಲ್ಲಿರುವ ಹೊಸ ಆಪರೇಟಿಂಗ್ ಸಿಸ್ಟಮ್ನೊಂದಿಗೆ ಇಂಟರ್ಫೇಸ್ ಮಾಡುತ್ತದೆ ಮತ್ತು ಇದನ್ನು ನಿಭಾಯಿಸಲು ಕೆಲಸಕ್ಕೆ ನಿಯೋಜಿಸಲಾದ ತಂಡವನ್ನು ಅಸಾಧಾರಣವಾಗಿ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ರೀತಿಯ ಸಾಫ್ಟ್ವೇರ್ನಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿಲ್ಲ ನಾವು ಈಗ ಎಸ್ಟಿಮೇಟ್ ಮಾಡಬೇಕಾಗಿದೆ ಆದ್ದರಿಂದ ಇಲ್ಲಿ RCPX ತುಂಬಾ ಹೆಚ್ಚು ಆದ್ದರಿಂದ 1 91 PDIF ತುಂಬಾ ಹೆಚ್ಚು 1 81 PERS ಹೆಚ್ಚುವರಿ 0 50 ಮತ್ತು PREX ನಾಮಿನಲ್ 1 0 ಆಗಿದೆ ಆದ್ದರಿಂದ ಈ ವ್ಯಾಲ್ಯೂಗಳನ್ನು ನೀವು ಆ ಟೇಬಲ್ನಿಂದ ಪಡೆಯಬಹುದು ಎಲ್ಲಾ ಇತರ ಫ್ಯಾಕ್ಟರ್ಗಳು ನಾಮಿನಲ್ ಆಗಿದೆ ಮತ್ತು ಎಸ್ಟಿಮೇಟ್ 35 8 ಪರ್ಸನ್ ಮಂತ್ಸ್ ಎಂದು ಭಾವಿಸೋಣ ಉದಾಹರಣೆಗೆ ಎಫರ್ಟ್ 35 8 ಪರ್ಸನ್ ಮಂತ್ಸ್ಗಳೆಂದು ಅಂದಾಜಿಸಲಾಗಿದೆ ಎಂದು ಭಾವಿಸೋಣ ನಂತರ ಈ ಎಫರ್ಟ್ ಮಲ್ಟಿಪ್ಲೈಯರ್ಗಳೊಂದಿಗೆ ಪರಿಷ್ಕೃತ ಎಸ್ಟಿಮೇಟ್ ಎಷ್ಟು ಆಗುತ್ತದೆ ಈ ಮಲ್ಟಿಪ್ಲೈಯರ್ಗಳ ಗುಣಾಕಾರ 35 8 ಆಗಿದೆ ಆದ್ದರಿಂದ ಇದು 61 9 ಪರ್ಸನ್ ಮಂತ್ಸ್ಗಳನ್ನು ನೀಡುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನೀವು COCOMO II ಅನ್ನು ಬಳಸಿಕೊಂಡು ಆರಂಭಿಕ ಎಸ್ಟಿಮೇಟ್ಗಳನ್ನು ಪರಿಷ್ಕರಿಸಲು ಎಫರ್ಟ್ ಮಲ್ಟಿಪ್ಲೈಯರ್ಗಳು ಮತ್ತು ಸ್ಕೇಲಿಂಗ್ ಫ್ಯಾಕ್ಟರ್ಗಳನ್ನು ಪರಿಷ್ಕರಿಸಬಹುದು ಆದ್ದರಿಂದ ನಾನು ಹೊಂದಿರುವ ಇನ್ನೊಂದು ಈಕ್ವೇಷನ್ನನ್ನು ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಎಲ್ಲಾ ನಾಮಿನಲ್ ಕಾಸ್ಟ್ ಡ್ರೈವರ್ ಮತ್ತು ಸ್ಕೇಲ್ ಡ್ರೈವರ್ಗಳನ್ನು ಹೊಂದಿರುವ ಪ್ರೊಜೆಕ್ಟ್ EAF ಅನ್ನು ಹೊಂದಿರುತ್ತದೆ EAF ನಾವು ಈಗಾಗಲೇ ಇದನ್ನು ಮೊದಲೇ ಚರ್ಚಿಸಿದ್ದೇವೆ ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ 1 0 ಮತ್ತು ಎಕ್ಸ್ಪೋನೆಂಟ್ E 1 0997 ಆಗಿದೆ ಆದ್ದರಿಂದ ಅವರು ಈಗಾಗಲೇ EAF ಅನ್ನು 1 0 ಎಂದು ಲೆಕ್ಕ ಹಾಕಿರುವ ಈ ವಿಷಯಗಳನ್ನು ಎಕ್ಸ್ಪೋನೆಂಟ್ E 1 0999 ಎಂದು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಎಲ್ಲಾ ನಾಮಿನಲ್ ಕಾಸ್ಟ್ ಡ್ರೈವರ್ಗಳು ಮತ್ತು ಸ್ಕೇಲ್ ಡ್ರೈವರ್ಗಳನ್ನು ಹೊಂದಿರುವ ಪ್ರೊಜೆಕ್ಟ್ ಈ ಪ್ರೊಜೆಕ್ಟ್ಗೆ ಈಗಾಗಲೇ EAF ವ್ಯಾಲ್ಯೂವನ್ನು 1 0 ಮತ್ತು ಎಕ್ಸ್ಪೋನೆಂಟ್ ವ್ಯಾಲ್ಯೂಗಳು E 1 0997 ಎಂದು ಲೆಕ್ಕಹಾಕಲಾಗಿದೆ ಪ್ರೊಜೆಕ್ಟ್ 8000 ಮೂಲ ಕೋಡ್ಗಳನ್ನು ಒಳಗೊಂಡಿರುತ್ತದೆ ಎಂದು ಊಹಿಸಲಾಗಿದೆ ನಂತರ ನಾವು ಎಫರ್ಟ್ನನ್ನು ಎಸ್ಟಿಮೇಟ್ ಮಾಡಬೇಕು ಆದ್ದರಿಂದ ಹಿಂದಿನ ಈಕ್ವೇಷನ್ಗಳನ್ನು ಬಳಸಿಕೊಂಡು COCOMO II ಎಸ್ಟಿಮೇಟ್ 28 9 ಪರ್ಸನ್ ಮಂತ್ಸ್ ಸರಿ ಈಗ ನಾವು ಅದನ್ನು ಪೂರ್ಣಗೊಳಿಸಬೇಕಾಗಿದೆ ಆದ್ದರಿಂದ ನಾವು ಅದನ್ನು ಹೇಗೆ ಪೂರ್ಣಗೊಳಿಸಬಹುದು ಆದ್ದರಿಂದ COCOMO II ಎಫರ್ಟ್ನನ್ನು 28 9 ಪರ್ಸನ್ ಮಂತ್ಸ್ ಎಂದು ಅಂದಾಜಿಸಿದೆ COCOMO II ಅಂದಾಜಿಸುವಂತೆ ಇದನ್ನು ಪೂರ್ಣಗೊಳಿಸಲು 28 9 ಪರ್ಸನ್ ಮಂತ್ಸ್ ಅಷ್ಟು ಎಫರ್ಟ್ಗಳ ಅಗತ್ಯವಿದೆ ಆದ್ದರಿಂದ ಈಗ ನಾವು ಅದನ್ನು ಪರಿಷ್ಕರಿಸಬಹುದು ಆದ್ದರಿಂದ ಎಫರ್ಟ್ ಎಷ್ಟು ಸಮಾನವಾಗಿರುತ್ತದೆ ಅದು EAF ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ಗೆ 2 94 ವ್ಯಾಲ್ಯೂವಾಗಿದೆ ಅದು ಸೋರ್ಸ್ ಕೋಡ್ಗೆ 1 ಆಗಿದೆ ಈ ಸೋರ್ಸ್ ಕೋಡ್ಗೆ ಏನೆಂದು ನೋಡಿ 8000 ಲೈನ್ಗಳಾಗಿವೆ ಆದ್ದರಿಂದ ಇದು ಈ ರೀತಿಯಲ್ಲಿ COCOMO II ಈ 28 9 ಅನ್ನು ಹೇಗೆ ಅಂದಾಜು ಮಾಡುತ್ತದೆ ಎಂಬುದನ್ನು ಇಲ್ಲಿ ತೋರಿಸಲಾಗಿದೆ ಎಂಬುದನ್ನು ನೋಡಿ ಈ ಡೇಟಾಗೆ ಇದು ಎಲ್ಲಾ ನಾಮಿನಲ್ ಕಾಸ್ಟ್ ಡ್ರೈವರ್ಗಳನ್ನು ಹೊಂದಿರುವ ಪ್ರೊಜೆಕ್ಟ್ ಆಗಿದೆ EAF 1 ಆಗಿದೆ ಎಕ್ಸ್ಪೋನೆಂಟ್ ವ್ಯಾಲ್ಯೂ 1 0997 ಮತ್ತು ಸೋರ್ಸ್ ಲೈನ್ಗಳು 8000 ಆಗಿದೆ ಅಂದರೆ ಪ್ರೊಜೆಕ್ಟ್ ಸೈಜ್ 8000 ಸೋರ್ಸ್ ಲೈನ್ ಆಗಿದೆ ನಾವು COCOMO II ಅನ್ನು ಬಳಸಿಕೊಂಡು ಎಫರ್ಟ್ನನ್ನು ಎಸ್ಟಿಮೇಟ್ ಮಾಡಬೇಕು ಆದ್ದರಿಂದ ಇದು aexpo ಪರಿವರ್ತಿಸುವ ಸರಳ ಸೂತ್ರವನ್ನು ಆಧರಿಸಿದೆ ಆದ್ದರಿಂದ a ಯ ವ್ಯಾಲ್ಯೂವು 2 90 ಮತ್ತು EAF 1 0 ಗೆ ಸಮಾನವಾಗಿರುತ್ತದೆ ಸೈಜ್ 8000 ಸೋರ್ಸ್ ಲೈನ್ ಎಂದರೆ 8 kloc ಮತ್ತು ಟು ದ ಪವರ್ ಆಫ್ ಎಕ್ಸ್ಪೋನೆಂಟ್ ಪಾರ್ಟ್ ಎಕ್ಸ್ಪೋನೆಂಟ್ ಪಾರ್ಟ್ 1 0997 ಈ ಸಮೀಕರಣದಲ್ಲಿ ವ್ಯಾಲ್ಯೂಗಳನ್ನು ಹಾಕಿದರೆ ನೀವು ಪರ್ಸನ್ ಮಂತ್ಸ್ಗಳಲ್ಲಿ ಎಫರ್ಟ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ಪರಿಹರಿಸುವಾಗ ನಾವು ಸುಮಾರು 28 9 ಪರ್ಸನ್ ಮಂತ್ಸ್ ಅನ್ನು ಪಡೆಯುತ್ತೇವೆ ಆದ್ದರಿಂದ COCOMO II ಎಸ್ಟಿಮೇಟ್ 28 ಈ ಪ್ರೊಜೆಕ್ಟ್ ಅನ್ನು ಅಭಿವೃದ್ಧಿಪಡಿಸಲು 9 ಪರ್ಸನ್ ಮಂತ್ಸ್ ಬೇಕಾಗುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು COCOMO II ರ ಫಂಡಮೆಂಟಲ್ಗಳನ್ನು ಚರ್ಚಿಸಿದ್ದೇವೆ COCOMO II ರ ವಿವಿಧ ಸಬ್-ಮೋಡೆಲ್sub-modelಗಳನ್ನು ವಿವರಿಸಿದ್ದೇವೆ COCOMO II ಸ್ಕೇಲ್ ಫ್ಯಾಕ್ಟರ್ಗಳು ಮತ್ತು ಎಫರ್ಟ್ ಮಲ್ಟಿಪ್ಲೈಯರ್ಗಳನ್ನು ಪ್ರಸ್ತುತಪಡಿಸಿದ್ದೇವೆ COCOMO II ಮೋಡೆಲ್ ಅನ್ನು ಬಳಸಿಕೊಂಡು ಎಫರ್ಟ್ ಮತ್ತು ಕಾಸ್ಟ್ ಅನ್ನು ಎಸ್ಟಿಮೇಟ್ ಮಾಡುವ ಕೆಲವು ಉದಾಹರಣೆಗಳನ್ನು ಪರಿಹರಿಸಿದ್ದೇವೆ ನಾವು ಈ ಪುಸ್ತಕಗಳಿಂದ ರೆಫರೆನ್ಸ್ಗಳನ್ನು ತೆಗೆದುಕೊಂಡಿದ್ದೇವೆ ತುಂಬ ಧನ್ಯವಾದಗಳು